ಹಾಯ್ ಸ್ವಾಗತ ವೀಕ್ಷಕರಿಗೆ ಇದು ಎಥಿಕಲ್ ಪ್ರಾಕ್ಟೀಸಸ್ ಇನ್ ರಿಸರ್ಚ್ ಕುರಿತು ಉಪನ್ಯಾಸ ನಾನು ಸಂಶೋಧನೆ ನಡೆಸುವಲ್ಲಿ ಒಳಗೊಂಡಿರುವ ಕೆಲವು ಪ್ರಮುಖ ನೈತಿಕ ವಿಷಯಗಳ ಮೇಲೆ ಪ್ರತಿಬಿಂಬಿಸಲು ಪ್ರಯತ್ನಿಸುತ್ತೇನೆ ಹಾಗಾಗಿ ನೈತಿಕತೆಯು ಹೇಗೆ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ ಎಂಬುದನ್ನು ನೋಡಲು ಸಂಶೋಧನಾ ಪ್ರಕ್ರಿಯೆಯಲ್ಲಿ ಏನಾಗುತ್ತದೆ ಎಂಬುದರ ಕುರಿತು ಬಹಳ ಸಂಕ್ಷಿಪ್ತ ವಿವರಣೆಯೊಂದಿಗೆ ಇದು ಪ್ರಾರಂಭವಾಗುತ್ತದೆ ನಂತರ ಸಂಶೋಧನಾ ನೈತಿಕತೆಯ ಐತಿಹಾಸಿಕ ವಿಕಾಸ ಅಥವಾ ಸಂಶೋಧನೆಯ ಬದಲಿಗೆ ನೈತಿಕ ಸಮಸ್ಯೆಗಳನ್ನು ನಾವು ನೋಡಲು ಪ್ರಯತ್ನಿಸುತ್ತೇವೆ ಇಂದಿನ ಜಗತ್ತಿನಲ್ಲಿ ಇದು ಹೇಗೆ ಒಂದು ಪ್ರಮುಖ ಸಮಸ್ಯೆಯಾಗಿದೆ ಅಂತಿಮವಾಗಿ ನಾವು ಕೆಲವು ಸಮಸ್ಯೆಗಳನ್ನು ನೋಡುತ್ತೇವೆ ಈ ಉಪನ್ಯಾಸವನ್ನು ಯೋಜಿಸುವ ಮಾರ್ಗವೇ ಆಗಿದೆ ಆದ್ದರಿಂದ ಮೊದಲು ನಾವು ಸಂಶೋಧನಾ ಪ್ರಕ್ರಿಯೆಯನ್ನು ನೋಡೋಣ ನಾವು ಸಂಶೋಧನೆ ಮಾಡುವಾಗ ಏನಾಗುತ್ತದೆ ಎಂಬುದರ ಕುರಿತು ಇದು ಬಹಳ ವೈಜ್ಞಾನಿಕವಾಗಿ ವರ್ಗೀಕರಿಸಲ್ಪಟ್ಟ ಖಾತೆ ಅಲ್ಲ ಇದು ಕೇವಲ ಒಂದು ಕನ್ಸಾನ್ಸೆನ್ಸಿಕ ಖಾತೆ ಸಂಶೋಧನಾ ಪ್ರಕ್ರಿಯೆ ನಾವು ಸಾಮಾನ್ಯವಾಗಿ ಸಮಸ್ಯೆ ಅಥವಾ ಸಮಸ್ಯೆಯೊಂದನ್ನು ಪ್ರಾರಂಭಿಸುತ್ತೇವೆ ಈ ಸಂದರ್ಭದಲ್ಲಿ ಯಾವಾಗಲೂ ಅಗತ್ಯವಿರುವುದಿಲ್ಲ ಆದರೆ ಸಾಮಾನ್ಯವಾಗಿ ಇದು ಒಂದು ಸಮಸ್ಯೆಯಾಗಿದ್ದು ಸಂಶೋಧಕ ಪ್ರಾರಂಭವಾಗುತ್ತದೆ ಮತ್ತು ಆಗಾಗ್ಗೆ ನಾವು ಇಲ್ಲಿ ನೈತಿಕತೆ ಮುಖ್ಯವಾಗುತ್ತದೆ ಎಂದು ನೋಡಬಹುದು ಸಂಶೋಧಕರು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುವ ಈ ಅನೇಕ ಸಮಸ್ಯೆಗಳು ಸಮಾಜದಲ್ಲಿ ಸಮಸ್ಯೆಯನ್ನು ಬಗೆಹರಿಸುತ್ತವೆ ಅದು ಕೆಲವೊಮ್ಮೆ ಸಮಾಜದಲ್ಲಿನ ಜನರ ಜೀವನ ತೀವ್ರವಾಗಿ ಸುಧಾರಿಸಬಹುದು ಆದ್ದರಿಂದ ಆ ರೀತಿಯಲ್ಲಿಯೇ ನೈತಿಕತೆಯ ಪಾತ್ರವನ್ನು ನಾವು ಕಂಡುಕೊಳ್ಳುತ್ತೇವೆ ನಂತರ ನಾವು ಸಮಸ್ಯೆಯನ್ನು ಪರಿಶೀಲಿಸುವ ಮೂಲಕ ಪ್ರಾರಂಭಿಸುತ್ತೇವೆ ಮತ್ತು ಸಮಸ್ಯೆಗೆ ಸಂಬಂಧಿಸಿದ ನೇರ ಮತ್ತು ಪರೋಕ್ಷ ಸಾಹಿತ್ಯ ನಾವು ಸಾಮಾನ್ಯವಾಗಿ ಸಾಹಿತ್ಯ ವಿಮರ್ಶೆ ಎಂದು ವಿವರಿಸುತ್ತೇವೆ ಅಥವಾ ನಿಮ್ಮ ಸಮಸ್ಯೆಯನ್ನು ಸರಿಯಾದ ನಿರೀಕ್ಷೆಯಿಂದ ಅರ್ಥಮಾಡಿಕೊಳ್ಳಲು ಈ ಡೊಮೇನ್ನಲ್ಲಿ ಈಗಾಗಲೇ ಅಸ್ತಿತ್ವದಲ್ಲಿರುವ ಸಂಶೋಧನೆಯ ವಿಮರ್ಶೆಯನ್ನು ನಡೆಸುತ್ತೇವೆ ಮತ್ತು ಸನ್ನಿವೇಶಕ್ಕೆ ಸರಿಯಾದ ಕೋನದಲ್ಲಿ ನಡೆಸುತ್ತೇವೆ ನಂತರ ಉದ್ದೇಶ ಮತ್ತು ಕಲ್ಪನಾ ರಚನೆಯ ಸೆಟ್ಟಿಂಗ್ಗೆ ನಾವು ಹೋಗುತ್ತೇವೆ ಅಲ್ಲಿ ನಿಖರವಾಗಿ ಕೆಲವು ಸಮಸ್ಯೆಗಳು ಮತ್ತು ಅದರ ಫಲಿತಾಂಶವು ನಿರೂಪಿಸಲ್ಪಟ್ಟಿದೆ ಅಂತಿಮವಾಗಿ ಮತ್ತೊಮ್ಮೆ ವಿವಿಧ ಶಿಸ್ತುಗಳಲ್ಲಿ ಹೇಗೆ ಡೇಟಾವನ್ನು ಸಂಗ್ರಹಿಸಲಾಗುತ್ತದೆ ಎಂಬ ವಿಧಾನದ ಬಗ್ಗೆ ನೀವು ಚರ್ಚಿಸುತ್ತೀರಿ ಈ ಪ್ರಕ್ರಿಯೆಯು ಶಿಸ್ತಿನಿಂದ ಶಿಸ್ತುಗೆ ಬದಲಾಗುತ್ತದೆ ತದನಂತರ ಒಂದು ವಿಶ್ಲೇಷಣೆಯನ್ನು ಹೇಗೆ ಮಾಡಲಾಗುತ್ತದೆ ಮತ್ತು ನಂತರ ಫಲಿತಾಂಶವನ್ನು ಕಂಡುಹಿಡಿಯುವುದು ಯಾವ ರೀತಿಯ ಫಲಿತಾಂಶಗಳು ಯಾವ ರೀತಿಯ ಸಂಶೋಧನೆಗಳನ್ನು ನೀವು ಹೊರಗೆ ಬರಲು ಯೋಜಿಸುತ್ತಿದ್ದೀರಿ ತದನಂತರ ಅವುಗಳನ್ನು ಸಂಶೋಧನಾ ಜರ್ನಲ್ನಲ್ಲಿ ಪ್ರಕಟಿಸಿ ಮತ್ತು ಇದು ಬಹಳ ಮುಖ್ಯವಾದ ಭಾಗ ಪ್ರಕಟಣೆ ಆದ್ದರಿಂದ ಪ್ರಕಟಣೆಯೊಂದಿಗೆ ಸಮಸ್ಯೆಯ ಗುರುತಿಸುವಿಕೆ ಮತ್ತು ರೀತಿಯ ತುದಿಗಳನ್ನು ಇದು ಪ್ರಾರಂಭಿಸುತ್ತದೆ ಒಂದು ಹಂತದ ಸಂಶೋಧನೆಯು ಮುಗಿದಿದೆ ಈ ಹಂತವನ್ನು ನೀವು ವಾಸ್ತವಿಕ ಸನ್ನಿವೇಶದಲ್ಲಿ ಅನ್ವಯಿಸಿದಾಗ ಇತರ ಹಂತವು ಉದ್ಯಮದಲ್ಲಿ ಅಥವಾ ಬೇರೆಡೆ ಇರಬಹುದು ನಾನು ಇಲ್ಲಿ ಆ ಅಂಶಗಳನ್ನು ಚರ್ಚಿಸುತ್ತಿಲ್ಲ ಆದರೆ ಎಲ್ಲಾ ಹಂತಗಳನ್ನು ನಾವು ಇಲ್ಲಿ ನೋಡಬಹುದು ಇಲ್ಲಿ ವಿವರಿಸಿರುವ ಆರು ಹಂತಗಳು ಸಮಸ್ಯೆಯನ್ನು ಗುರುತಿಸುವುದರಿಂದ ಪ್ರಾರಂಭವಾಗುವ ನೈತಿಕತೆ ಪ್ರಕಾಶನವಾಗುವವರೆಗೂ ಬಹಳ ಮುಖ್ಯವಾದ ಪಾತ್ರವನ್ನು ನಾವು ನೋಡುತ್ತೇವೆ ಉದಾಹರಣೆಗೆ ಪ್ರಕಾಶನದಲ್ಲಿ ಕರ್ತೃತ್ವದಂತಹ ಹಲವಾರು ಸಮಸ್ಯೆಗಳಿವೆ ಲೇಖಕತ್ವಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಒಂದು ಕಾಗದದ ಪ್ರಕಟಣೆಗೆ ಸಂಬಂಧಿಸಿದಂತೆ ಒಂದು ವೈಜ್ಞಾನಿಕ ಜರ್ನಲ್ ಅಥವಾ ತಾಂತ್ರಿಕ ಜರ್ನಲ್ನಲ್ಲಿ ಪ್ರಕಟವಾದಾಗ ಮತ್ತೊಮ್ಮೆ ಕೃತಿಚೌರ್ಯ ಪ್ರಕಟಣೆಗೆ ಸಂಬಂಧಿಸಿದ ವಿಷಯಗಳು ಇವೆಲ್ಲವೂ ಬಹಳ ಮುಖ್ಯ ನೈತಿಕ ಸಮಸ್ಯೆಗಳು ಆದ್ದರಿಂದ ಇಂದು ನಾವು ಈ ಕೆಲವು ಸಮಸ್ಯೆಗಳನ್ನು ವಿಶ್ಲೇಷಿಸಲು ಪ್ರಯತ್ನಿಸುತ್ತೇವೆ ಆದ್ದರಿಂದ ನೈತಿಕತೆ ಮತ್ತು ಸಂಶೋಧನೆ ಪದ ನಾವು ನಿಜವಾಗಿಯೂ ಉಪನ್ಯಾಸಕ್ಕೆ ಬರಲು ಮೊದಲು ಸಮಸ್ಯೆಗಳನ್ನು ಎದುರಿಸುತ್ತೇವೆ ನಾವು ನೋಡೋಣ ನೀತಿಸಂಹಿತೆ ಎಂದರೇನು ಆದ್ದರಿಂದ ನೈತಿಕತೆ ಎಂಬ ಪದವು ಗ್ರೀಕ್ ಪದದ ಎಥೋಸ್ ನಿಂದ ಬಂದಿದೆ ಇದು ಅಕ್ಷರ ಎಂದರೆ ಆದ್ದರಿಂದ ಉತ್ತಮ ಪಾತ್ರವು ಒಬ್ಬ ವ್ಯಕ್ತಿಯ ನೈತಿಕ ಸಮಗ್ರತೆಗೆ ಸಂಬಂಧಿಸಿದೆ ಮತ್ತು ಇದನ್ನು ಸಂಶೋಧನಾ ಡೊಮೇನ್ನಲ್ಲಿ ಅನ್ವಯಿಸಲು ಪ್ರಯತ್ನಿಸಿದಾಗ ಸಂಶೋಧಕರ ನೈತಿಕ ಸಮಗ್ರತೆ ಬಹಳ ಮುಖ್ಯ ಎಂದು ನಾವು ನೋಡಬಹುದು ಆ ಅರ್ಥದಲ್ಲಿ ನಾವು ಈ ಎರಡು ಪದಗಳನ್ನು ಸಂಪರ್ಕಿಸಬಹುದು ಮತ್ತೆ ನಂಬಲರ್ಹವಾದ ಮತ್ತು ಮಾನ್ಯವಾದ ಸಂಶೋಧನೆಗಳೊಂದಿಗೆ ವಿಶ್ವಾಸಾರ್ಹ ಪ್ರಕ್ರಿಯೆಯನ್ನು ಖಾತ್ರಿಪಡಿಸುವಲ್ಲಿ ಇದು ಮುಖ್ಯವಾಗಿದೆ ಈ ಎರಡು ವಿಷಯಗಳು ಬಹಳ ಮುಖ್ಯ ಕೆಲವು ಹಂತಗಳಲ್ಲಿ ಅಂತಹ ಚಟುವಟಿಕೆಯನ್ನು ಅಂತ್ಯಗೊಳಿಸಿದ ಮಾನ್ಯ ಸಂಶೋಧನೆಗಳು ಬಹಳ ಮುಖ್ಯ ಮತ್ತು ಏಕೆಂದರೆ ಸಂಶೋಧನೆಯು ಸಾರ್ವಜನಿಕ ವಿಶ್ವಾಸವನ್ನು ಅವಲಂಬಿಸಿರುತ್ತದೆ ಸಂಶೋಧನೆಗೆ ಅದು ಮಹತ್ವದ್ದಾಗಿದೆ ಆದ್ದರಿಂದ ಸಂಶೋಧಕರು ತಮ್ಮ ಕೆಲಸಕ್ಕೆ ಜವಾಬ್ದಾರರಾಗಿರಬೇಕು ಅವರು ಸಾರ್ವಜನಿಕರಿಗೆ ಮನವೊಲಿಸಬೇಕು ಅವರು ಸಾರ್ವಜನಿಕರಿಗೆ ಋಣಿಯಾಗಿದ್ದಾರೆ ನೋಡಿ ಎಂಜಿನಿಯರಿಂಗ್ ಅಥವಾ ಔಷಧ ಅಥವಾ ಹಲವಾರು ಇತರ ಡೊಮೇನ್ಗಳಲ್ಲಿ ಅನೇಕ ವೃತ್ತಿಪರ ಸಂಘಗಳು ತಮ್ಮದೇ ಆದ ನೈತಿಕ ಕೋರ್ಸ್ ಮತ್ತು ಅವರ ಸಾಮಾನ್ಯ ನೈತಿಕ ಮಾರ್ಗಸೂಚಿಗಳನ್ನು ತಮ್ಮ ವಿಭಾಗಗಳಿಗೆ ಸಮಗ್ರತೆ ಮತ್ತು ವಿಶ್ವಾಸವನ್ನು ಖಚಿತಪಡಿಸಿಕೊಳ್ಳಲು ಈ ಸಾರ್ವಜನಿಕ ನಂಬಿಕೆಗೆ ಬಂದಿವೆ ಸಂಶೋಧನೆಯ ನೈತಿಕ ಆಯಾಮಗಳನ್ನು ಸಂಶೋಧನೆ ಮಾಡಬೇಕಾದ ನೈತಿಕತೆಗಳನ್ನು ನಾವು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ ಮಾರ್ಗದರ್ಶನ ತತ್ವಗಳನ್ನು ಹೊಂದಿರುವ ಹೆಚ್ಚಿನ ಸಂದರ್ಭಗಳಲ್ಲಿ ಸಾಮಾನ್ಯ ಮಾರ್ಗದರ್ಶಿ ಸೂತ್ರಗಳು ಸಂಶೋಧನೆಯಲ್ಲಿ ಮತ್ತು ನೀತಿಸಂಹಿತೆಯಲ್ಲಿ ಸನ್ನಿವೇಶದಲ್ಲಿ ಆಡಲು ಬಹಳ ಪಾತ್ರವಿದೆ ಎಂದು ನಾವು ನೋಡಬಹುದು ನಾನು ಈಗಾಗಲೇ ಹೇಳಿದಂತೆ ಆರಂಭದಿಂದಲೇ ಸಂಶೋಧನಾ ಸಮಸ್ಯೆಯ ಆಯ್ಕೆ ನೈತಿಕತೆಗಳು ಒಂದು ಪ್ರಮುಖ ಪಾತ್ರ ವಹಿಸುತ್ತದೆ ಮತ್ತೊಮ್ಮೆ ಸಂಶೋಧನೆಯ ನಡವಳಿಕೆಯ ಮೇಲೆ ಪರಿಣಾಮ ಬೀರುವ ಅನೇಕ ಪ್ರಮುಖ ನೈತಿಕ ಸಮಸ್ಯೆಗಳು ಸಂಶೋಧಕರು ನಡೆಸುವ ಸಂಶೋಧನೆ ಮತ್ತು ಸಂಶೋಧಕರು ಪರಸ್ಪರ ಸಂಶೋಧಕರು ಹೇಗೆ ಸಂಬಂಧಪಟ್ಟಿದ್ದಾರೆ ವಿಶೇಷವಾಗಿ ಇಂದಿನ ಜಗತ್ತಿನಲ್ಲಿ ಬಹಳಷ್ಟು ಸಹಭಾಗಿತ್ವದ ಕೆಲಸ ನಡೆಯುತ್ತಿರುವ ಸ್ಥಳದಲ್ಲಿ ಜನರು ಬಹಳ ಮುಖ್ಯವಾದ ವೃತ್ತಿಪರ ಸಂಬಂಧಗಳನ್ನು ತೊಡಗಿಸಿಕೊಳ್ಳಬೇಕಾಗುತ್ತದೆ ಕೆಲವು ಸಂಪನ್ಮೂಲಗಳು ಪ್ರಯೋಗಾಲಯಗಳನ್ನು ಹಂಚಿಕೊಳ್ಳುವ ಪ್ರಶ್ನೆಗಳು ಮತ್ತು ಅಂತಿಮವಾಗಿ ಅವರು ಸಂಶೋಧನಾ ಕಾರ್ಯದಿಂದ ಹೊರಬಂದ ಸಂಶೋಧನೆಗಳ ಪ್ರಕಾಶನವನ್ನು ಪ್ರಕಟಿಸಿವೆ ಈ ಎಲ್ಲಾ ಸಂದರ್ಭಗಳಲ್ಲಿ ವ್ಯವಹಾರದ ಸಂಪೂರ್ಣ ನಡವಳಿಕೆ ಬಹಳ ಬಲವಾದ ನೈತಿಕ ಮಾರ್ಗಸೂಚಿಗಳಿಂದ ನಿಯಂತ್ರಿಸಬೇಕಾಗಿದೆ ಮತ್ತು ಪಾಲ್ಗೊಳ್ಳುವವರನ್ನು ಸಂಶೋಧನೆಯಲ್ಲಿ ಹೇಗೆ ಪರಿಗಣಿಸಬೇಕು ಈ ಪ್ರಶ್ನೆಗಳು ಮುಖ್ಯವಾಗಿವೆ ಪಾಲ್ಗೊಳ್ಳುವವರನ್ನು ಸಂಶೋಧನೆಯಲ್ಲಿ ಹೇಗೆ ಚಿಕಿತ್ಸೆ ನೀಡಬೇಕೆಂಬುದರ ಬಗ್ಗೆ ಹಲವಾರು ಪ್ರಶ್ನೆಗಳಿವೆ ವಿಶೇಷವಾಗಿ ಮಾನವರು ತೊಡಗಿಸಿಕೊಂಡಾಗ ಮತ್ತು ಪ್ರಾಣಿಗಳ ಅನೇಕ ಡೊಮೇನ್ಗಳಲ್ಲಿ ತೊಡಗಿರುವಾಗಲೂ ಸಹ ವಿಜ್ಞಾನದಲ್ಲಿ ನಾವು ತಿಳಿದಿದೆ ಅನೇಕ ಡೊಮೇನ್ಗಳಲ್ಲಿ ಮಾನವರು ಮತ್ತು ಪ್ರಾಣಿಗಳು ಸಂಶೋಧನೆಯಲ್ಲಿ ತೊಡಗಿವೆ ವಿಶೇಷವಾಗಿ ಪ್ರಾಣಿಗಳು ಮತ್ತು ಅದು ಔಷಧ ಮತ್ತು ಜೈವಿಕ ತಂತ್ರಜ್ಞಾನಕ್ಕೆ ಬಂದಾಗ ಮಾನವರು ಸಂಶೋಧನೆಗೆ ಸಹ ಒಳಗಾಗುತ್ತಾರೆ ಮತ್ತು ಸಾಮಾಜಿಕ ವಿಜ್ಞಾನಗಳಲ್ಲಿ ಮಾನವರ ಭಾಗವಹಿಸುವಿಕೆ ಇಂದಿನ ಜಗತ್ತಿನಲ್ಲಿ ಅನಿವಾರ್ಯ ಆದ್ದರಿಂದ ಆ ಸಂದರ್ಭದಲ್ಲಿ ಬಹಳ ಮುಖ್ಯವಾದ ಸಮಸ್ಯೆಗಳು ಇವೆ ನೈತಿಕ ಸಮಸ್ಯೆಗಳು ಅದನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ ಮತ್ತೆ ಸತ್ಯ ಮತ್ತು ಪಾರದರ್ಶಕತೆಯ ಅಗತ್ಯತೆ ಒಬ್ಬರು ಸತ್ಯವಾದವರಾಗಿರಬೇಕು ಇವು ಮೂಲ ಪ್ರಾಥಮಿಕ ನೈತಿಕ ಮೌಲ್ಯಗಳು ಮತ್ತೊಮ್ಮೆ ಮತ್ತೊಂದು ಪ್ರಮುಖ ಡೊಮೇನ್ ಅಪಾಯ ನಿರ್ವಹಣೆಯನ್ನು ಹೊಂದಿದೆ ಏಕೆಂದರೆ ಪ್ರತಿ ಸಂಶೋಧನೆಯು ಅದರಲ್ಲೂ ವಿಶೇಷವಾಗಿ ಇದು ವೈಜ್ಞಾನಿಕ ಸಂಶೋಧನೆಯಲ್ಲಿದ್ದರೆ ಅನೇಕ ಸಂಶೋಧನಾ ಚಟುವಟಿಕೆಗಳು ಅಪಾಯದ ಪ್ರಶ್ನೆಯನ್ನು ಒಳಗೊಂಡಿರುತ್ತದೆ ಮತ್ತು ಅದನ್ನು ನಾವು ತಪ್ಪಿಸಲು ಸಾಧ್ಯವಿಲ್ಲ ನಮ್ಮ ಗುರಿ ಒಳಗೊಂಡಿರುವ ಎಲ್ಲಾ ಅಪಾಯಗಳನ್ನು ತಪ್ಪಿಸುವಂತಿಲ್ಲ ಆದರೆ ಸರಿಯಾಗಿ ಆರೈಕೆಯನ್ನು ಮತ್ತೆ ಅಪಾಯವನ್ನು ಸರಿಯಾಗಿ ನಿರ್ವಹಿಸುವುದು ಹೇಗೆ ಸಂಶೋಧನಾ ಪ್ರಕ್ರಿಯೆಯಲ್ಲಿ ತೊಡಗಿರುವ ಅಪಾಯವಿದೆ ಮತ್ತು ಅವುಗಳನ್ನು ನಿಭಾಯಿಸಲು ನಿರ್ವಹಿಸಲು ಸರಿಯಾಗಿ ಮಧ್ಯಪ್ರವೇಶಿಸಲು ಮತ್ತು ಸೂಕ್ತ ಸಮಯದಲ್ಲಿ ಹಸ್ತಕ್ಷೇಪ ಮಾಡಿದಲ್ಲಿ ನಾವು ಅಪಾಯವನ್ನು ಕಡಿಮೆಗೊಳಿಸಬಹುದು ಎಂದು ತಿಳಿದಿರಲಿ ಆದ್ದರಿಂದ ಇವುಗಳು ಕೆಲವು ಪ್ರಮುಖ ಸಮಸ್ಯೆಗಳಾಗಿವೆ ನಂತರ ಮತ್ತೆ ಪ್ರಯೋಜನಗಳನ್ನು ಹಂಚಿಕೊಳ್ಳಲು ಇಚ್ಛೆ ಅದು ಬಹಳ ಮುಖ್ಯ ಪ್ರತಿ ಸಂಶೋಧನೆಯೂ ಸಾಮಾಜಿಕ ಲಾಭವನ್ನು ವೈಯಕ್ತಿಕ ಲಾಭವನ್ನು ಹೊಂದಿರುತ್ತದೆ ಮತ್ತು ಇದನ್ನು ಹಂಚಿಕೊಳ್ಳಲು ಎಷ್ಟು ಸಂಶೋಧಕರು ಸಿದ್ಧರಿದ್ದಾರೆ ಇದು ಪೇಟೆಂಟ್ಗಳ ವಿಷಯದಲ್ಲಿ ಅಥವಾ ಬೌದ್ಧಿಕ ಆಸ್ತಿಗಳ ಸೃಷ್ಟಿ ಮತ್ತು ಸಂಶೋಧನೆಯ ಸಂಶೋಧನೆಗಳ ಅನೇಕ ಅಂಶಗಳಲ್ಲಿ ಪ್ರಕಟಣೆಗಳ ವಿಷಯದಲ್ಲಿ ಬರಬಹುದು ಆದ್ದರಿಂದ ಸಂಶೋಧಕರು ಇದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಸಿದ್ಧರಾಗಿದ್ದಾರೆ ಪಾಲುದಾರರು ಸಹವರ್ತಿ ಸಂಶೋಧಕರು ಇತರ ಪಾಲನ್ನು ಹೊಂದಿರುವವರು ಸಂಶೋಧನೆಯಲ್ಲಿ ಪಾಲ್ಗೊಳ್ಳುವವರು ಸಂಶೋಧನೆಯ ವಿಷಯಗಳು ಆ ಸಂಶೋಧನೆಯನ್ನು ನಡೆಸುವಲ್ಲಿ ಸಹಾಯ ಮಾಡುವ ಜನರು ಸಹ ಇದನ್ನು ಹಂಚಬೇಕು ಆದರೆ ಅದನ್ನು ಅದೇ ರೀತಿ ಹಂಚಿಕೊಳ್ಳಬಾರದು ಉದಾಹರಣೆಗೆ ಸಂಶೋಧನೆಯಲ್ಲಿ ಭಾಗವಹಿಸುವವರೊಂದಿಗೆ ಅಥವಾ ಸಂಶೋಧನೆಯಲ್ಲಿ ಸಹಯೋಗಿಗಳೊಂದಿಗೆ ಒಂದು ರೀತಿಯ ಬೌದ್ಧಿಕ ಹಂಚಿಕೆ ಇದೆ ಲೇಖನವೊಂದನ್ನು ನೀವು ಪ್ರಕಟಿಸಿದಾಗ ವೈಜ್ಞಾನಿಕ ಜರ್ನಲ್ನಲ್ಲಿ ನೀವು ಲೇಖಕರ ಗಂಭೀರವಾದ ಸಮಸ್ಯೆಗಳನ್ನು ಇಲ್ಲಿ ಪರಿಗಣಿಸಬೇಕಾಗಿದೆ ಆದರೆ ಇದು ಸಂಶೋಧನೆಯ ವಿಷಯಗಳಿಗೆ ಬಂದಾಗ ಹಂಚಿಕೆಯು ಕೆಲವು ಪ್ರಮುಖ ಹಣಕಾಸು ಪರಿಣಾಮಗಳು ಮತ್ತು ಇತರ ಪರಿಣಾಮಗಳನ್ನು ಹೊಂದಿರಬಹುದು ಆದ್ದರಿಂದ ಈ ಎಲ್ಲಾ ವಿಷಯಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕು ಮತ್ತು ನೀವು ಸಂಶೋಧನೆ ಮಾಡುವಾಗ ಸರಿಯಾಗಿ ನೋಡಿಕೊಳ್ಳಬೇಕು ಜವಾಬ್ದಾರಿ ಹೊಂದುವುದು ಹೆಚ್ಚು ಮುಖ್ಯವಾದುದು ಮತ್ತು ತುಂಬಾ ಸರಳವಾಗಿದೆ ಈ ಜವಾಬ್ದಾರಿ ಪದ ನೈತಿಕ ಸಂಶೋಧನೆಯ ಸಂದರ್ಭದಲ್ಲಿ ಬಹಳ ವ್ಯಾಪಕ ಅರ್ಥವನ್ನು ಹೊಂದಿದೆ ಮತ್ತು ಒಂದು ಅರ್ಥದಲ್ಲಿ ನಾವು ನೈತಿಕತೆಯ ಜವಾಬ್ದಾರಿಯ ಬಗ್ಗೆ ಹೇಳಬಹುದು ಆದ್ದರಿಂದ ಒಬ್ಬರು ಜವಾಬ್ದಾರರಾಗಿರಬೇಕು ಮತ್ತು ಸಂಶೋಧನೆ ನಡೆಸಿದಾಗ ಈ ಜವಾಬ್ದಾರಿಯನ್ನು ವಿವಿಧ ರೀತಿಗಳಲ್ಲಿ ತೋರಿಸಬೇಕು ನೋಡಿ ಪ್ರೊಫೆಸರ್ ಹ್ವಾಂಗ್ ವೂ ಸುಕ್ ಅವರ ಪ್ರಕರಣವನ್ನು ನಾನು ವಿವರಿಸುತ್ತೇನೆ ಅವರು ಕೊರಿಯಾದ ಪ್ರಮುಖ ವಿಜ್ಞಾನಿಯಾಗಿ ಆಚರಿಸುತ್ತಾರೆ ಅವರು ಮಾಡಿದ ಕೆಲವು ಆವಿಷ್ಕಾರಗಳ ಕಾರಣ ಬದಲಿಗೆ ಅವರು ಮಾಡಿದ ಎಂದು ಅವರು ಹೇಳಿದ ಕಾರಣದಿಂದ ಖ್ಯಾತಿಗೆ ಗುರಿಯಾದರು ವಿಜ್ಞಾನದಲ್ಲಿ ಒಂದು ಲೇಖನದಲ್ಲಿ 2004 ರಲ್ಲಿ ದಕ್ಷಿಣ ಕೊರಿಯಾದ ವಿಜ್ಞಾನಿ ಹ್ವಾಂಗ್ ವೂ ಸುಕ್ ಅವರು ಮಾನವ ಭ್ರೂಣವನ್ನು ಅಬೀಜ ಸಂತಾನೋತ್ಪತ್ತಿ ಮಾಡಿ ಅದರಲ್ಲಿಂದ ಕಾಂಡಕೋಶಗಳನ್ನು ಹೊರತೆಗೆಯುತ್ತಾರೆ ಎಂದು ಹೇಳಿದ್ದಾರೆ ಆ ಸಮಯದಲ್ಲಿ ಅದು ನಿಜವಾಗಿದ್ದರೆ ಇದು ಗಮನಾರ್ಹವಾದ ಸಾಧನೆ ಎಂದು ಪರಿಗಣಿಸಲ್ಪಟ್ಟಿದೆ ಮತ್ತು ವಿವಿಧ ಕಾಯಿಲೆಗಳ ವೈದ್ಯಕೀಯ ವಿಜ್ಞಾನ ಮತ್ತು ಚಿಕಿತ್ಸೆಯ ವಿಜ್ಞಾನದ ಅನೇಕ ತೊಡಕುಗಳು ಈ ಸಂಶೋಧನೆಯು ವಿವಿಧ ಕಾಯಿಲೆಗಳು ಮತ್ತು ಕಾಯಿಲೆಗಳಿಂದ ಬಳಲುತ್ತಿರುವ ಪ್ರಪಂಚದಾದ್ಯಂತ ಬಹಳಷ್ಟು ಜನರಿಗೆ ನೆರವಾಗುತ್ತಿತ್ತು ಪರಿಣಾಮಗಳು ಬಹಳ ಸಂಕ್ಷಿಪ್ತವಾಗಿ ಇವೆ ಅಬೀಜ ಸಂತಾನೋತ್ಪತ್ತಿ ಮಾಡಲು ಮತ್ತು ಹೊರತೆಗೆಯುವ ಮೂತ್ರಪಿಂಡ ಪಿತ್ತಜನಕಾಂಗ ಅಥವಾ ಹೃದಯ ಕಾಂಡಕೋಶಗಳಿಂದ ವ್ಯಕ್ತಿಯ ಚರ್ಮ ಕೋಶಗಳನ್ನು ಬಳಸಬಹುದು ಆದ್ದರಿಂದ ಖಂಡಿತವಾಗಿಯೂ ನೀವು ನೋಡಬಹುದು ಔಷಧದ ಡೊಮೇನ್ನಲ್ಲಿ ಬಹಳಷ್ಟು ಪರಿಣಾಮಗಳು ಸಕಾರಾತ್ಮಕ ಪರಿಣಾಮಗಳು ಕಂಡುಬರುತ್ತವೆ ಅಂಗಾಂಶ ತಿರಸ್ಕಾರದ ಭಯವಿಲ್ಲದೇ ರೋಗ ಕೋಶಗಳನ್ನು ಬದಲಿಸಲು ಈ ಕೋಶಗಳನ್ನು ಬಳಸಬಹುದಾಗಿತ್ತು ಏಕೆಂದರೆ ಇದು ಒಬ್ಬರ ದೇಹದಿಂದ ಹೊರತೆಗೆದುಕೊಳ್ಳಲ್ಪಡುತ್ತದೆ ಮತ್ತು ಆಲ್ಝೈಮರ್ನ ಕಾಯಿಲೆ ಮತ್ತು ಮಧುಮೇಹ ರೋಗಗಳನ್ನು ಗುಣಪಡಿಸುತ್ತದೆ ಪ್ರೊಫೆಸರ್ ವೂ ಸುಕ್ ಕೀರ್ತಿಗೆ ಗುರಿಯಾದರು ಇಲ್ಲ ಅಚ್ಚರಿಯೇನೂ ಇಲ್ಲ ಮತ್ತು ಅವನು ತನ್ನ ದೇಶದ ದಕ್ಷಿಣ ಕೊರಿಯಾದ ಅತ್ಯಂತ ಪ್ರಮುಖವಾದ ವಿಜ್ಞಾನಿಯಾಗಿದ್ದು ಆ ಸಮಯದಲ್ಲಿ ತನ್ನ ರಾಷ್ಟ್ರೀಯ ನಿಧಿ ಎಂದು ಕರೆಯಲ್ಪಟ್ಟನು ಆದರೆ ಕಥೆಯ ಅಂತ್ಯವು ನಿಜವಾಗಿಯೂ ದುಃಖವಾಗಿದೆ ತನ್ನ ಕೆಲಸವನ್ನು ತನಿಖೆ ಮಾಡುತ್ತಿರುವ ಶೈಕ್ಷಣಿಕ ಸಮಿತಿಯು ತನ್ನ ಹಕ್ಕು ಸಾಧಿಸಿದೆ ಎಂದು ಕಂಡುಕೊಂಡಿದೆ ನಾನು ಅದನ್ನು ಓದುತ್ತಿದ್ದೇನೆ ಹನ್ನೊಂದು ರೋಗಿಯ ನಿರ್ದಿಷ್ಟ ಕಾಂಡದ ಕೋಶಗಳನ್ನು ಸಮರ್ಥವಾಗಿ ಅಭಿವೃದ್ಧಿಪಡಿಸಿದ ಅವರ ಹಕ್ಕು ತಪ್ಪಾಗಿದೆ ತಮ್ಮ ಪ್ರಯೋಗಾಲಯದಲ್ಲಿ ಸ್ತ್ರೀ ಸಂಶೋಧಕರು ತಮ್ಮ ಸಂಶೋಧನೆಗೆ ಮೊಟ್ಟೆಗಳನ್ನು ಸರಬರಾಜು ಮಾಡಿದ್ದಾರೆ ಎಂದು ಒಪ್ಪಿಕೊಂಡರು ಅದು ನಿಜವಾಗಿಯೂ ಬಹಳ ಮುಖ್ಯವಾದ ಅನೈತಿಕ ಅಭ್ಯಾಸವಾಗಿದೆ ಅವನು ಅದನ್ನು ಮಾಡಬಾರದು ನಂತರ ಮತ್ತೊಮ್ಮೆ 2004 ರ ಕಾಗದವನ್ನು ಸೃಷ್ಟಿಕರ್ತ ಡಿಎನ್ಎಯೊಂದಿಗೆ ಕಾಂಡಕೋಶಗಳು ಹೊಂದಾಣಿಕೆಯಾಗುತ್ತಿವೆ ಎಂದು ತೋರಿಸುವುದಕ್ಕಾಗಿ ತಯಾರಿಸಿದ ದತ್ತಾಂಶಗಳ ಮೇಲೆ ಬರೆಯಲಾಗಿದೆ ಮತ್ತು ಮತ್ತೆ ಇದರ ಪರಿಣಾಮವೇನು ಅಂತಿಮವಾಗಿ ಏನಾಯಿತು ಮಾರ್ಚ್ 2006 ರಲ್ಲಿ ಸಿಯೋಲ್ ನ್ಯಾಶನಲ್ ಯೂನಿವರ್ಸಿಟಿಯ ಪ್ರೊಫೆಸರ್ಶಿಪ್ನಿಂದ ಅವನನ್ನು ವಜಾ ಮಾಡಲಾಯಿತು ಮತ್ತು ವಂಚನೆ ಮತ್ತು ಹಣದ ದುರುಪಯೋಗ ಆರೋಪ ಮಾಡಲಾಗಿತ್ತು ಆದ್ದರಿಂದ ಇದು ಕಥೆಯ ದುಃಖ ಕೊನೆಯಾಗಿದೆ ಆದ್ದರಿಂದ ನಾವು ಚರ್ಚಿಸಿದ ಈ ಪ್ರಕರಣಕ್ಕೆ ಸಂಬಂಧಿಸಿದ ಕೆಲವು ನೈತಿಕ ಸಮಸ್ಯೆಗಳನ್ನು ಮತ್ತು ಈ ಸಂದರ್ಭದಲ್ಲಿ ನಾವು ಪರಿಗಣಿಸಬಹುದಾದ ಕೆಲವು ಸಂಬಂಧಿತ ಸಮಸ್ಯೆಗಳನ್ನು ನೋಡೋಣ ಒಂದು ವಿಜ್ಞಾನಿ ಮತ್ತು ಅವರ ತಂಡದ ಸದಸ್ಯರ ಅನೈತಿಕ ಮತ್ತು ದೌರ್ಬಲ್ಯ ನಡವಳಿಕೆ ನಂತರ ಮಾಹಿತಿಯ ರಚನೆಯು ಈ ನಿರ್ದಿಷ್ಟ ಪ್ರಕರಣದಲ್ಲಿ ತೊಡಗಿರುವ ಅತ್ಯಂತ ಪ್ರಮುಖವಾದ ನೈತಿಕ ಉಲ್ಲಂಘನೆಯಾಗಿದೆ ಅಪ್ರಾಮಾಣಿಕತೆ ಅದರಲ್ಲಿ ಯಾವುದೇ ಸಂದೇಹವಿಲ್ಲ ವಿಶ್ವಾಸದ ಕೊರತೆಯಿಂದಾಗಿ ಅವರು ಎಲ್ಲ ಮೂಲಭೂತ ತತ್ವಗಳನ್ನು ಉಲ್ಲಂಘಿಸಿದ್ದಾರೆ ಮತ್ತು ಸಾರ್ವಜನಿಕ ನಂಬಿಕೆ ಸಂಪೂರ್ಣವಾಗಿ ಈ ನಿರ್ದಿಷ್ಟ ಪ್ರಕರಣದಲ್ಲಿ ಕಳೆದುಹೋಗಿದೆ ಸಮಗ್ರತೆಯ ಕೊರತೆ ವಂಚನೆ ಆದ್ದರಿಂದ ಇವುಗಳೆಲ್ಲವೂ ನಾವು ಚರ್ಚಿಸಿದ ಈ ನಿರ್ದಿಷ್ಟ ಪ್ರಕರಣಕ್ಕೆ ಸಂಬಂಧಿಸಿದ ಕೆಲವು ನಿರ್ದಿಷ್ಟ ಸಮಸ್ಯೆಗಳಾಗಿವೆ ಆದರೆ ನಾವು ಸಂಶೋಧನೆ ನೀತಿಗಳನ್ನು ಚರ್ಚಿಸುವಾಗ ಕೃತಿಚೌರ್ಯದ ಬಗ್ಗೆ ಅಥವಾ ಕೃತಿಚೌರ್ಯದಿಂದ ಮಾಡಬೇಕಾದ ವಿಷಯಗಳ ಬಗ್ಗೆ ನಾವು ಹುಡುಕಬಹುದಾದಂತಹ ಕೆಲವು ಸಂಬಂಧಿತ ಸಮಸ್ಯೆಗಳಿವೆ ಕೃತಿಚೌರ್ಯವು ನೀವು ಬೇರೊಬ್ಬರ ಕೆಲಸವನ್ನು ತೆಗೆದುಕೊಳ್ಳುವ ಮತ್ತು ನಿಮ್ಮ ಕೃತಿಯಾಗಿ ಬರೆಯುವ ಅಥವಾ ಪ್ರಕಟಿಸುವ ಮೂಲಕ ಅದನ್ನು ಪ್ರಕಟಿಸುವ ಮೂಲಕ ಪ್ರಸ್ತುತಪಡಿಸುವ ಒಂದು ಸನ್ನಿವೇಶವಾಗಿದೆ ನೀವು ಸಂಶೋಧನಾ ಲೇಖನವನ್ನು ಪ್ರಕಟಿಸಿದಾಗ ನೀವು ಅದನ್ನು ನಿಮ್ಮ ಮೂಲ ಕೃತಿಯಾಗಿ ಪ್ರಕಟಿಸಿರಿ ಆದರೆ ನೀವು ಅದನ್ನು ಎತ್ತುತ್ತಿದ್ದೀರಿ ಅಥವಾ ನೀವು ಸರಿಯಾಗಿ ಅಂಗೀಕರಿಸದೆ ಬೇರೊಬ್ಬರ ಕೆಲಸದಿಂದ ತೆಗೆದುಕೊಳ್ಳುತ್ತಿರುವಿರಿ ಮತ್ತೊಮ್ಮೆ ಮತ್ತೊಂದು ಸಂಶೋಧಕರ ಬಗ್ಗೆ ಆಧಾರವಿಲ್ಲದ ಆರೋಪಗಳನ್ನು ಮಾಡುತ್ತಾರೆ ಇದು ಹೆಚ್ಚಾಗಿ ಸಂಶೋಧನಾ ಪ್ರಯೋಗಾಲಯಗಳಲ್ಲಿ ನಡೆಯುತ್ತದೆ ಮತ್ತು ಸಹಕಾರಿ ಸಂಶೋಧನೆ ಮತ್ತು ಕೆಲವು ಸಂದರ್ಭಗಳಲ್ಲಿ ಸಂಶೋಧನೆ ನಡೆಯುತ್ತದೆ ಗೌಪ್ಯತೆಯ ಉಲ್ಲಂಘನೆ ಅನೇಕ ಸಂಶೋಧನಾ ಕ್ಷೇತ್ರಗಳಲ್ಲಿ ಇದು ಸಂಭವಿಸುತ್ತದೆ ಉದಾಹರಣೆಗೆ ಔಷಧದಂತಹ ನಿರ್ದಿಷ್ಟ ಡೊಮೇನ್ಗಳಲ್ಲಿ ವೈದ್ಯಕೀಯ ಸಂಶೋಧನೆ ಅಥವಾ ಸಾಮಾಜಿಕ ವಿಜ್ಞಾನಗಳಲ್ಲಿ ಇದು ಸಂಭವಿಸಬಹುದು ಏಕೆಂದರೆ ಭಾಗವಹಿಸುವವರು ಅಥವಾ ವಿಷಯಗಳ ಗೋಪ್ಯತೆ ಬಹಳ ಮುಖ್ಯವಾಗಿದೆ ಪಾಲ್ಗೊಳ್ಳುವವರ ಗೌಪ್ಯತೆ ನಿರ್ವಹಣೆ ಮಾಡಬೇಕು ಮತ್ತು ಅವರು ಸಂಶೋಧಕರನ್ನು ನಂಬಿದ್ದಾರೆ ಮತ್ತು ಅವರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಬಹಿರಂಗಪಡಿಸಿದ್ದಾರೆ ಮತ್ತು ಸಂಶೋಧಕರಿಗೆ ಈಗ ವಿಷಯದ ಬಗ್ಗೆ ಬಹಳಷ್ಟು ಮಾಹಿತಿಗಳಿವೆ ಮತ್ತು ವಿಷಯಗಳು ಸಂಶೋಧಕರನ್ನು ನಂಬುತ್ತಿರುವುದರಿಂದ ಇದು ನಡೆಯುತ್ತಿದೆ ಹಾಗಾಗಿ ಸಂಶೋಧಕರು ಗೌಪ್ಯತೆಯನ್ನು ಕಾಪಾಡಿಕೊಳ್ಳುತ್ತಾರೆಂದು ನಂಬುತ್ತಾರೆ ಆದರೆ ಗೌಪ್ಯತೆಯ ಉಲ್ಲಂಘನೆಯು ಆ ಅರ್ಥದಲ್ಲಿ ಬಹಳ ಅನೈತಿಕ ಅಭ್ಯಾಸವಾಗಿದೆ ಇದು ಮತ್ತೆ ಅನೇಕ ಸಂದರ್ಭಗಳಲ್ಲಿ ನಡೆಯುವ ಒಂದು ಸಾಮಾನ್ಯ ವಿಷಯವಾಗಿದೆ ಲಿಂಗ ಜಾತಿ ವಿಶೇಷವಾಗಿ ಭಾರತೀಯ ಸನ್ನಿವೇಶದಲ್ಲಿ ಜನಾಂಗ ರಾಷ್ಟ್ರೀಯತೆ ಮತ್ತು ನೀವು ಮಾತನಾಡುವ ಭಾಷೆ ನಮ್ಮ ವ್ಯಕ್ತಿತ್ವ ಅಥವಾ ನಮ್ಮ ಪಾತ್ರವನ್ನು ನಿರ್ಧರಿಸುವ ಹಲವಾರು ಅಂಶಗಳ ಆಧಾರದ ಮೇಲೆ ತಾರತಮ್ಯ ನಾನು ಈಗಾಗಲೇ ಹೇಳಿದಂತೆ ಇದು ಅಲಕ್ಷ್ಯ ಸಂಶೋಧಕರು ಜವಾಬ್ದಾರಿಯನ್ನು ತೋರಿಸಬೇಕು ಜವಾಬ್ದಾರಿ ಮುಖ್ಯ ವಿಷಯಗಳಲ್ಲಿ ಒಂದಾಗಿದೆ ಮತ್ತು ಸಂಶೋಧಕರು ಜವಾಬ್ದಾರಿಯೊಂದಿಗೆ ತಮ್ಮ ಸಂಶೋಧನೆಗಳನ್ನು ನಡೆಸಬೇಕು ಆದ್ದರಿಂದ ಎಲ್ಲಾ ವಿಧದ ಅಲಕ್ಷ್ಯದ ಸಾಧ್ಯತೆಯನ್ನು ತಪ್ಪಿಸಲು ಕೆಲವೊಮ್ಮೆ ನಿರ್ಲಕ್ಷ್ಯವು ಹಾನಿಗೆ ಕಾರಣವಾಗಬಹುದು ಸತ್ಯವಾದ ಮತ್ತು ಜವಾಬ್ದಾರಿ ಡೇಟಾ ನಿರ್ವಹಣೆ ಮಾನವ ಮತ್ತು ಪ್ರಾಣಿಗಳ ಭಾಗವಹಿಸುವವರು ಒಳಗೊಂಡಿರುವ ಸಂಶೋಧನೆ ಆದ್ದರಿಂದ ಇದು ಮತ್ತೊಂದು ಪ್ರಮುಖ ಡೊಮೇನ್ ಬಹಳ ಸೂಕ್ಷ್ಮ ಡೊಮೇನ್ ಪ್ರಾಣಿಗಳು ಮತ್ತು ಮಾನವರು ತೊಡಗಿಸಿಕೊಂಡಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು ಮೊದಲನೆಯದಾಗಿ ಹಾನಿಗೊಳಗಾದ ಎಲ್ಲ ಪರಿಸ್ಥಿತಿಗಳನ್ನು ತಪ್ಪಿಸಲು ಸಾಧ್ಯವಾದಲ್ಲಿ ಮತ್ತು ಹಾನಿ ತಪ್ಪಿಸಲು ಸಾಧ್ಯವಿಲ್ಲದಿರುವುದನ್ನು ತಪ್ಪಿಸಲು ಪ್ರಯತ್ನಿಸಿ ನಾನು ಮೊದಲೇ ಹೇಳಿದಂತೆ ಅದನ್ನು ಸರಿಯಾಗಿ ನಿರ್ವಹಿಸಲು ಸಿದ್ಧಪಡಿಸಬೇಕು ಜೀವನವು ಅಮೂಲ್ಯವಾದುದು ಏಕೆಂದರೆ ಇದು ಮುಖ್ಯವಾದುದು ಮತ್ತು ಸಂಶೋಧಕರು ಜೀವನವನ್ನು ಗೌರವಿಸಬೇಕು ಮಾನವ ಮತ್ತು ಪ್ರಾಣಿಗಳ ಜೀವನಕ್ಕೆ ಹೆಚ್ಚಿನ ಗೌರವವನ್ನು ತೋರಿಸಬೇಕು ತದನಂತರ ಸಾಮಾಜಿಕ ಸಂಶೋಧನೆಯ ಸನ್ನಿವೇಶದಲ್ಲಿ ಹಲವಾರು ಇತರ ವಿಷಯಗಳಿವೆ ಈ ಉಪನ್ಯಾಸದಲ್ಲಿ ನಾವು ವಿವರವಾಗಿ ಚರ್ಚಿಸುತ್ತಿಲ್ಲ ಈಗ ನೀವು ಸಂಶೋಧನಾ ನೀತಿಗಳ ಡೊಮೇನ್ ಅನ್ನು ವಿಶೇಷವಾಗಿ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿದಾಗ ಅದು ನಡವಳಿಕೆಯ ಮಾನದಂಡಗಳನ್ನು ಸಂಶೋಧಕರ ನೀತಿ ನಿಯಮಗಳನ್ನು ವ್ಯವಹರಿಸುತ್ತದೆ ಎಂದು ನಾವು ನೋಡಬಹುದು ಸ್ವೀಕಾರಾರ್ಹ ಮತ್ತು ಸ್ವೀಕರಿಸಲಾಗದ ನಡವಳಿಕೆಯ ನಡುವೆ ವ್ಯತ್ಯಾಸ ಹೇಗೆ ಉದಾಹರಣೆಗೆ ಕೃತಿಚೌರ್ಯವು ಸ್ವೀಕಾರಾರ್ಹವಲ್ಲ ಅದಕ್ಕಾಗಿ ಒಂದು ಕಾರಣವಿದೆ ಅಥವಾ ತಾರತಮ್ಯ ಸ್ವೀಕಾರಾರ್ಹವಲ್ಲ ಅವರು ಸ್ವೀಕಾರಾರ್ಹವಲ್ಲ ಏಕೆ ಕಾರಣಗಳಿವೆ ಏಕೆಂದರೆ ಅವರು ಸತ್ಯದ ರೀತಿಯಲ್ಲಿ ಎಲ್ಲ ಅಡೆತಡೆಗಳಾಗಿದ್ದಾರೆ ಸಂಶೋಧನೆಯಲ್ಲಿ ಸತ್ಯವನ್ನು ಕಂಡುಕೊಳ್ಳುತ್ತಾರೆ ಮತ್ತೊಮ್ಮೆ ವಿಮರ್ಶಾತ್ಮಕವಾಗಿ ನೈತಿಕ ಪ್ರಶ್ನೆಗಳನ್ನು ಸಂಶೋಧಕರು ಎದುರಿಸುತ್ತಾರೆ ಮತ್ತು ಹೇಗೆ ಪ್ರತಿಕ್ರಿಯಿಸಬೇಕು ಎನ್ನುವುದನ್ನು ಪರೀಕ್ಷಿಸುತ್ತಾರೆ ಸಂಶೋಧನೆಯ ನೈತಿಕ ಸಾಂಸ್ಕೃತಿಕ ಸಾಮಾಜಿಕ ಕಾನೂನು ಮತ್ತು ರಾಜಕೀಯ ಪರಿಣಾಮಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದೆ ಇಲ್ಲಿ ಮತ್ತೆ ನಾವು ಜವಾಬ್ದಾರಿಯನ್ನು ನೋಡುತ್ತಿದ್ದೇವೆ ಒಂದು ಸಾಂಸ್ಕೃತಿಕ ಅಂಶಗಳ ಬಗ್ಗೆ ಜಾಗರೂಕರಾಗಿರಿ ಏಕೆಂದರೆ ಒಂದು ನಿರ್ದಿಷ್ಟ ಸಂಸ್ಕೃತಿಯಲ್ಲಿ ಒಂದು ಸಂಶೋಧನೆಯು ನಡೆಯುವಾಗ ಆ ಸಂಶೋಧನೆಯ ಪರಿಣಾಮಗಳು ಅದನ್ನು ಅರ್ಥೈಸಿಕೊಳ್ಳುವ ರೀತಿಯಲ್ಲಿ ಒಂದೇ ರೀತಿಯ ಸಂಶೋಧನೆಯು ಕೆಲವು ನಿರ್ದಿಷ್ಟ ಇತರ ಸಂಸ್ಕೃತಿ ಇಂದಿನ ಜಗತ್ತಿನಲ್ಲಿ ಇದು ಬಹಳ ಮುಖ್ಯವಾಗಿದೆ ಏಕೆಂದರೆ ನಾವು ಜಾಗತಿಕ ಜಗತ್ತಿನಲ್ಲಿ ಜೀವಿಸುತ್ತಿದ್ದೇವೆ ಮತ್ತು ಈ ಪ್ರಪಂಚದ ದೂರದ ಮೂಲೆಗಳಲ್ಲಿ ಒಂದರಲ್ಲಿ ನಡೆಯುವ ಸಂಶೋಧನೆಯು ಈ ಪ್ರಪಂಚದಲ್ಲಿನ ಎಲ್ಲಾ ಮಾನವರ ಮೇಲೆ ಪರಿಣಾಮ ಬೀರುತ್ತದೆ ಉದಾಹರಣೆಗೆ ಔಷಧೀಯ ಉದ್ಯಮದಲ್ಲಿ ಸಂಶೋಧನೆ ನಡೆಸಿ ಸಂಶೋಧನೆ ಮಾಡಲು ಅಥವಾ ವಿನ್ಯಾಸಗೊಳಿಸಬೇಕಾದ ಔಷಧಿಯು ಪ್ರಪಂಚದಲ್ಲಿನ ಎಲ್ಲಾ ಮಾನವರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಹೇಳಿ ಆ ಅರ್ಥದಲ್ಲಿ ಆದರೆ ನಿರ್ದಿಷ್ಟ ಪ್ರಯೋಗಗಳಲ್ಲಿ ಕೆಲವು ಪ್ರಯೋಗಗಳನ್ನು ಮಾಡಲಾಗುವುದಿಲ್ಲ ಪ್ರದೇಶಗಳು ಮತ್ತು ನಂತರ ಸಾಮಾಜಿಕ ಮತ್ತು ಕಾನೂನು ಸಾಂಸ್ಕೃತಿಕ ಅಂಶಗಳನ್ನು ಕಡೆಗೆ ಸೂಕ್ಷ್ಮವಾಗಿರಬೇಕು ಕೆಲವು ದೇಶಗಳು ವಿವಿಧ ದೇಶಗಳಲ್ಲಿ ಕಾನೂನು ವಿಭಿನ್ನವಾಗಿರುತ್ತದೆ ಆದ್ದರಿಂದ ಕೆಲವು ದೇಶಗಳಲ್ಲಿ ಕೆಲವು ಪ್ರಯೋಗಗಳು ಅಥವಾ ಸಂಶೋಧನೆಗಳನ್ನು ನಡೆಸಲಾಗುವುದಿಲ್ಲ ಆದರೆ ಕೆಲವು ಇತರ ದೇಶಗಳಲ್ಲಿ ಕಾನೂನು ಭಿನ್ನವಾಗಿರಬಹುದು ನಂತರ ಸಂಶೋಧನೆಯ ರಾಜಕೀಯ ಪರಿಣಾಮಗಳು ಆದ್ದರಿಂದ ಈ ಎಲ್ಲಾ ವಿಷಯಗಳು ಸಂಶೋಧಕರಿಗೆ ತಿಳಿದಿರಬಹುದು ಮತ್ತು ಸೂಕ್ಷ್ಮವಾಗಿರಬೇಕು ಮೂಲಭೂತ ಜವಾಬ್ದಾರಿಗಳು ಮತ್ತು ಸಂಶೋಧಕರಿಗೆ ಬದ್ಧತೆಗಳು ಇದು ಇತರ ಸಂಶೋಧಕರು ಒಬ್ಬರ ವಿದ್ಯಾರ್ಥಿಗಳು ಒಬ್ಬರ ಪ್ರಾಧ್ಯಾಪಕರು ಒಬ್ಬರ ಸಹವರ್ತಿ ಸಂಶೋಧಕರು ಸಮಾಜಕ್ಕೆ ಪಾಂಡಿತ್ಯಪೂರ್ಣ ಸಮುದಾಯಕ್ಕೆ ಇತ್ಯಾದಿಗಳಿಗೆ ಒಬ್ಬರ ಬದ್ಧತೆಯನ್ನು ಒಳಗೊಂಡಿರುತ್ತದೆ ಮತ್ತು ಅನೈತಿಕ ವರ್ತನೆಯು ಏಕೆ ನಡೆಯುತ್ತದೆ ಎಂಬುದನ್ನು ಪರೀಕ್ಷಿಸಿದಾಗ ಇದಕ್ಕೆ ಹಲವಾರು ಕಾರಣಗಳಿವೆ ಎಂದು ನಾವು ನೋಡಬಹುದು ವಿಶೇಷವಾಗಿ ಇಂದಿನ ಜಗತ್ತಿನಲ್ಲಿ ನಿಮಗೆ ಗೊತ್ತಿರುವ ಸಾಧ್ಯತೆಗಳಿವೆ ಅನಧಿಕೃತ ಅಭ್ಯಾಸಗಳನ್ನು ಎದುರಿಸುತ್ತಿರುವ ಸಂಶೋಧನಾ ಪ್ರಪಂಚವು ಸುಮಾರು 50 ವರ್ಷಗಳ ಹಿಂದೆ ಹೋಲಿಸಿದೆ ಕಾರಣವೆಂದರೆ ಸಂಶೋಧನೆ ನಿರಾಶಾದಾಯಕವಾಗಿರುತ್ತದೆ ಹಾಗಾಗಿ ಸಂಶೋಧಕರು ಸುಲಭವಾದ ಮಾರ್ಗವನ್ನು ಹುಡುಕಬಹುದು ಆದ್ದರಿಂದ ಅಂತಹ ಅನೇಕ ಪ್ರಯತ್ನಗಳು ತೀವ್ರವಾಗಿ ಅನೈತಿಕವಾಗಬಹುದು ಸ್ವ ಆಸಕ್ತಿ ಅಜ್ಞಾನ ಮತ್ತು ಸಾಪೇಕ್ಷತಾವಾದ ಕೆಲವು ಆಚರಣೆಗಳು ಸ್ವೀಕಾರಾರ್ಹವಲ್ಲ ಮತ್ತು ಅನೈತಿಕವೆಂದು ಜನರು ತಿಳಿದಿಲ್ಲ ಜನರು ತಿಳಿಯದೆ ಇರಬಹುದು ಅವರಿಗೆ ಅರಿವು ಇಲ್ಲ ಮತ್ತೆ ಸಾಪೇಕ್ಷತಾವಾದ ಅವರು ಸರಿ ಎಂದು ಭಾವಿಸುತ್ತಾರೆ ಮತ್ತು ಕೆಲವು ಇತರ ಸ್ಥಳಗಳಲ್ಲಿ ಅಥವಾ ಕೆಲವು ಇತರ ವ್ಯಕ್ತಿಗಳಲ್ಲಿ ಸರಿ ಇರಬಹುದು ಆದ್ದರಿಂದ ಅವರು ಸಹಯೋಗ ಮಾಡುವಾಗ ಇದು ಸಮಸ್ಯೆ ರಚಿಸಬಹುದು ಆದ್ದರಿಂದ ನೈತಿಕ ಅಭ್ಯಾಸಗಳು ನಿರ್ದಿಷ್ಟವಾಗಿ ಸಹಭಾಗಿತ್ವದಲ್ಲಿ ಸಂಶೋಧನೆ ಮಾಡುವಾಗ ಎಲ್ಲಾ ಸಹಯೋಗಿಗಳು ಕೆಲವು ಪ್ರಕ್ರಿಯೆಗಳಿಗೆ ಒಪ್ಪುತ್ತಾರೆ ಅವರು ನಿಜವಾಗಿಯೂ ಪ್ರಕ್ರಿಯೆಗೆ ಬರಲು ಮುಂಚಿತವಾಗಿ ಅನುದಾನ ಅಥವಾ ಒಪ್ಪಂದಗಳನ್ನು ಪ್ರಕಟಿಸಲು ಅಥವಾ ಪಡೆಯುವ ಒತ್ತಡಗಳು ಇದು ಮತ್ತೊಂದು ವಿಷಯ ಇಂದಿನ ಜಗತ್ತು ಪ್ರಕಟಿಸಲು ಸಾಕಷ್ಟು ಒತ್ತಡವಿದೆ ಪ್ರಕಟಿಸು ಅಥವಾ ನಾಶವಾಗುವುದು ಅನೇಕ ಸ್ಥಳಗಳಲ್ಲಿ ಮಂತ್ರವಾಗಿ ಮಾರ್ಪಟ್ಟಿದೆ ಅನೇಕ ಸಂಶೋಧನಾ ಸಂಘಟನೆಗಳು ಮತ್ತು ವಿಶ್ವವಿದ್ಯಾನಿಲಯಗಳು ಜನರನ್ನು ಅದ್ಭುತ ಸಂಶೋಧನೆ ಮಾಡುವ ನಿರೀಕ್ಷೆಯೊಂದಿಗೆ ನೇಮಕ ಮಾಡುತ್ತವೆ ಅವರು ಸಂಶೋಧಕರಿಗೆ ಹಣವನ್ನು ಒದಗಿಸಲು ಸಿದ್ಧರಾಗಿದ್ದಾರೆ ಆದರೆ ಅವರು ಫಲಿತಾಂಶಗಳನ್ನು ನಿರೀಕ್ಷಿಸುತ್ತಾರೆ ಮತ್ತು ಇದು ಸಂಭವಿಸದಿದ್ದರೆ ಅದು ಸಂಶೋಧಕರ ಕೆಲಸದ ಭದ್ರತೆಗೆ ಪರಿಣಾಮ ಬೀರುತ್ತದೆ ಆದ್ದರಿಂದ ನೈಸರ್ಗಿಕವಾಗಿ ಅನುದಾನ ಮತ್ತು ಒಪ್ಪಂದಗಳನ್ನು ಪ್ರಕಟಿಸಲು ಸಾಕಷ್ಟು ಒತ್ತಡವಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ನಿರಾಶೆಗಳಿಂದ ಸಂಶೋಧಕರು ಸ್ವಯಂ ಆಸಕ್ತಿಯನ್ನು ಬಿಟ್ಟುಕೊಡಬಹುದು ಮತ್ತು ಅನೈತಿಕ ವರ್ತನೆಯನ್ನು ಉಂಟುಮಾಡುವ ಸುಲಭ ಮಾರ್ಗಗಳಿಗಾಗಿ ಹುಡುಕಬಹುದು ಆದ್ದರಿಂದ ಅದರೊಂದಿಗೆ ವ್ಯವಹರಿಸುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು ಮತ್ತೊಮ್ಮೆ ಸ್ವಯಂ ಆಸಕ್ತಿಯಿಂದ ಮಾರ್ಗದರ್ಶಿಯಾದ ವೃತ್ತಿಜೀವನದ ಮಹತ್ವಾಕಾಂಕ್ಷೆಗಳು ಲಾಭ ಅಥವಾ ಖ್ಯಾತಿಯ ಅನ್ವೇಷಣೆ ನಂತರ ವಿದ್ಯಾರ್ಥಿಗಳು ಮತ್ತು ತರಬೇತಿಗಾರರ ಕಳಪೆ ಮೇಲ್ವಿಚಾರಣೆ ಮತ್ತು ಸಂಶೋಧಕರ ಕಳಪೆ ಮೇಲ್ವಿಚಾರಣೆ ಇದು ಮತ್ತೊಮ್ಮೆ ಬಹಳ ಮುಖ್ಯವಾಗಿದೆ ಏಕೆಂದರೆ ಪ್ರಾಧ್ಯಾಪಕರು ಅಥವಾ ಹಿರಿಯ ವಿದ್ವಾಂಸರು ಸಂಶೋಧಕರು ಪಾಂಡಿತ್ಯಪೂರ್ಣ ಸಮುದಾಯದ ಕಡೆಗೆ ಕೆಲವು ಜವಾಬ್ದಾರಿಗಳನ್ನು ಹೊಂದಿರುತ್ತಾರೆ ಮತ್ತು ಅಂತಹ ಜವಾಬ್ದಾರಿಗಳಲ್ಲಿ ಒಬ್ಬರು ಒಬ್ಬರ ವಿದ್ಯಾರ್ಥಿಗಳು ಕಡೆಗೆ ಇರುತ್ತಾರೆ ಮತ್ತು ಜನರು ತಮ್ಮ ವಿದ್ಯಾರ್ಥಿಗಳನ್ನು ಸರಿಯಾಗಿ ಮಾರ್ಗದರ್ಶಿಸಬೇಕೆಂಬುದು ಬಹಳ ಮುಖ್ಯ ಅವರ ತರಬೇತಿದಾರರು ಸರಿಯಾಗಿ ತದನಂತರ ಮತ್ತೊಮ್ಮೆ ಸಂಭವನೀಯ ಹಾನಿಯ ಅಸಂವೇದನೆ ಜನರು ಇದರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಏಕೆಂದರೆಕೆಲವು ಕ್ರಿಯೆಗಳು ಅಥವಾ ಸಂಶೋಧನೆಯ ಕೆಲವು ಪರಿಣಾಮಗಳು ಮಾನವರ ಮೇಲೆ ಹಾನಿಗೊಳಗಾಗಬಹುದು ಅಥವಾ ಸಹ ಸ್ವಭಾವ ಪ್ರಾಣಿಗಳು ಆದ್ದರಿಂದ ಅದನ್ನು ತಪ್ಪಿಸಲು ಪ್ರಯತ್ನಿಸಲು ಬಹಳ ಎಚ್ಚರಿಕೆಯಿಂದ ಇರಬೇಕು ಬೇಜವಾಬ್ದಾರಿ ವರ್ತನೆ ಹಾಗಾಗಿ ನಾನು ಹೇಳಿದಂತೆ ಜವಾಬ್ದಾರಿ ಸಂಶೋಧನೆಯಲ್ಲಿ ಪ್ರಮುಖ ಪದ ಮತ್ತು ಸಂಶೋಧನೆಯ ನೈತಿಕ ದೋಷಗಳು ಇತರ ಜನರಿಗೆ ಗಮನಾರ್ಹವಾಗಿ ಹಾನಿಯಾಗಬಹುದು ಆದ್ದರಿಂದ ನಾವು ಜವಾಬ್ದಾರಿ ಬಗ್ಗೆ ಮಾತನಾಡುವಾಗ ಪ್ರತಿ ಸಂಶೋಧಕನೂ ಹಾನಿಯಾಗದಂತೆ ಋಣಾತ್ಮಕವಾಗಿ ಜವಾಬ್ದಾರನಾಗಿರುತ್ತಾನೆ ನಾನು ಅದರೊಂದಿಗೆ ಪ್ರಾರಂಭವಾಗುತ್ತೇನೆ ನಾನು ಋಣಾತ್ಮಕವಾಗಿ ಹೇಳುತ್ತೇನೆ ಏಕೆಂದರೆ ಸಂಶೋಧಕರು ಸಂಶೋಧನಾ ಕಾರ್ಯಗಳು ಅಥವಾ ಸಂಶೋಧನೆಯ ಫಲಿತಾಂಶಗಳು ಮತ್ತು ಪರಿಣಾಮಗಳು ಜನರಿಗೆ ಹಾನಿಯಾಗಬಹುದು ಅಥವಾ ಪ್ರಕ್ರಿಯೆಯು ಹಾನಿಕಾರಕವಾಗಬಹುದು ಆದ್ದರಿಂದ ಸಂಶೋಧಕರು ಅದರ ಬಗ್ಗೆ ತಿಳಿದಿರುವುದು ಬಹಳ ಮುಖ್ಯ ಮತ್ತು ವಿವಿಧ ಹಾನಿಗಳಿವೆ ಉದ್ದೇಶಪೂರ್ವಕ ನಿರ್ಲಕ್ಷ್ಯ ಮತ್ತು ಅಜಾಗರೂಕತೆಯಿಂದ ನೀವು ಮೂರು ವಿಧದ ಹಾನಿಗಳನ್ನು ತಪ್ಪಿಸಬೇಕು ಮತ್ತು ಅದನ್ನು ತಡೆಯಲು ಪ್ರಯತ್ನಿಸಿ ಎರಡನೆಯದು ಜವಾಬ್ದಾರಿಯ ಸಕಾರಾತ್ಮಕ ಅಂಶವಾಗಿದೆ ಅಲ್ಲಿ ಅವರ ಸಂಪೂರ್ಣ ಕೆಲಸ ಮತ್ತು ವೃತ್ತಿಯು ಸಾರ್ವಜನಿಕ ವಿಶ್ವಾಸವನ್ನು ಆಧರಿಸಿದೆ ಎಂದು ಸಂಶೋಧಕರು ಅರ್ಥಮಾಡಿಕೊಳ್ಳಬೇಕು ಆದ್ದರಿಂದ ಅವರಿಗೆ ಸಾರ್ವಜನಿಕರ ಜವಾಬ್ದಾರಿ ಇದೆ ಅವರು ಸಾರ್ವಜನಿಕರಿಗೆ ಋಣಿಯಾಗಿದ್ದಾರೆ ಮತ್ತು ಸಾರ್ವಜನಿಕ ಕಲ್ಯಾಣ ಬಹಳ ಮುಖ್ಯವಾಗಿದೆ ಸಂಶೋಧನಾ ಕಾರ್ಯವು ಕೊನೆಗೊಳ್ಳಬಹುದು ಅಥವಾ ಸಮಾಜದಲ್ಲಿ ಕೆಲವು ರೀತಿಯ ಅಭಿವೃದ್ಧಿ ಅಥವಾ ಪ್ರಗತಿಗೆ ಕಾರಣವಾಗಬಹುದು ಎಂಬ ನಿರೀಕ್ಷೆಯ ಮೇಲೆ ಸಾರ್ವಜನಿಕ ಬೆಂಬಲ ಅಥವಾ ಬದಲಿಗೆ ಟ್ರಸ್ಟ್ ನಿರ್ಮಿಸಲಾಗಿದೆ ಎಂದು ಅವರು ತಿಳಿದಿರಬೇಕು ಅದು ಸಮಾಜಕ್ಕೆ ಪ್ರಯೋಜನವಾಗಬಹುದು ಆದ್ದರಿಂದ ಆ ನಿರೀಕ್ಷೆಯೊಂದಿಗೆ ಸಂಶೋಧಕರು ಸಮಾಜದಿಂದ ಬೆಂಬಲಿತರಾಗಿದ್ದಾರೆ ಆದ್ದರಿಂದ ಸಾರ್ವಜನಿಕರಿಗೆ ಧನಾತ್ಮಕ ನೈತಿಕ ನೈತಿಕ ಜವಾಬ್ದಾರಿ ಇದೆ ಎಂದು ಸಂಶೋಧಕರು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಅವರ ಕಾರ್ಯವು ಸಾರ್ವಜನಿಕರಿಗೆ ಮಹತ್ತರವಾದ ರೀತಿಯಲ್ಲಿ ಪ್ರಯೋಜನವಾಗಬೇಕೆಂದು ಮತ್ತು ಈಗ ಸಂಶೋಧನೆ ಸ್ವತಃ ಆಧುನಿಕ ವಿದ್ಯಮಾನವಾಗಿದೆ ಏಕೆಂದರೆ ಆಧುನಿಕ ಸಂಶೋಧನಾ ನೈತಿಕತೆಯ ವಿಕಸನ ನಮಗೆ ಅರ್ಥಮಾಡಿಕೊಳ್ಳಲು ಬಹಳ ಸಂಕ್ಷಿಪ್ತವಾಗಿ ಪ್ರಯತ್ನಿಸೋಣ ಮೊದಲಿನ ಜನರು ಸಂಶೋಧನೆ ನಡೆಸಲು ಬಳಸುತ್ತಿದ್ದರು ಆದರೆ ಅದನ್ನು ನಡೆಸಲು ಬಳಸುವ ವಿಧಾನವು ತುಂಬಾ ವಿಭಿನ್ನವಾಗಿತ್ತು ಈಗ ಹದಿನೆಂಟನೇ ಶತಮಾನದ ನಂತರ ನಾವು ಅರ್ಥಮಾಡಿಕೊಂಡಂತೆ ಸಂಶೋಧನೆ ಅಸ್ತಿತ್ವಕ್ಕೆ ಬಂದಿತು ಮೊದಲಿಗೆ ಸಂಶೋಧನೆಯು ಕಂಡುಬಂದಿದೆ ಆದರೆ ವಿವಿಧ ಆದ್ಯತೆಗಳೊಂದಿಗೆ ವಿಭಿನ್ನ ಪರಿಸರದಲ್ಲಿ ಇದನ್ನು ನಿರ್ವಹಿಸಲು ಅವರು ಬಳಸುತ್ತಿದ್ದರು ಮುಂಚಿನ ದಿನಗಳಲ್ಲಿ ಹೆಚ್ಚಿನ ಸಂಶೋಧಕರು ಬಹಳ ಉತ್ಸಾಹಭರಿತ ಜನರಾಗಿದ್ದರು ಮತ್ತು ಅವರು ಏನು ಮಾಡುತ್ತಿದ್ದಾರೆಂಬುದನ್ನು ಅವರು ನಿಜವಾಗಿಯೂ ಅನುಭವಿಸುತ್ತಿದ್ದರು ಮತ್ತು ಆಧುನಿಕ ದಿನ ಸಮಕಾಲೀನ ದಿನ ಸಂಶೋಧಕರಿಂದ ನಿರ್ಬಂಧಿತವಾಗಿರುವ ಅನೇಕ ಅಂಶಗಳಿಂದ ಅವುಗಳನ್ನು ನಿರ್ಬಂಧಿಸಲಾಗಲಿಲ್ಲ ಆದ್ದರಿಂದ ನೀವು ಆಧುನಿಕ ಸಂಶೋಧನಾ ನೀತಿಶಾಸ್ತ್ರದ ವಿಕಾಸವನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿದರೆ ಸಂಶೋಧನಾ ಯೋಜನೆಗಳಲ್ಲಿ ತೊಡಗಿರುವ ಮಾನವ ವಿಷಯಗಳ ರಕ್ಷಣೆ ಆಧುನಿಕ ದಿನಗಳಲ್ಲಿ ಸಂಶೋಧನಾ ನೀತಿಗಳ ಪ್ರಾಥಮಿಕ ಕಾಳಜಿಗಳಲ್ಲಿ ಒಂದಾಗಿದೆ ಎಂದು ನಾವು ನೋಡಬಹುದು ಎರಡನೆಯ ಮಹಾಯುದ್ಧದ ನಂತರ ಇದು ಪ್ರಮುಖ ಸಮಸ್ಯೆಯಾಗಿದೆ ಮತ್ತು ಪ್ರಪಂಚದಾದ್ಯಂತ ಇದನ್ನು ಚರ್ಚಿಸಲಾಗಿದೆ ಎರಡನೆಯ ಮಹಾಯುದ್ಧದ ನಂತರ ಮಿತ್ರಪಕ್ಷಗಳ ವಿಜಯದೊಂದಿಗೆ ದೌರ್ಜನ್ಯಗಳು ನಾಜಿಗಳು ನಾಜಿ ಜರ್ಮನ್ನರು ಯಹೂದಿಗಳಿಗೆ ಬಹಿರಂಗವಾದವು ಯಹೂದಿಗಳು ಮತ್ತು ಜಿಪ್ಸಿಗಳು ಮತ್ತು ಹಳೆಯ ಜನರು ಅನಾರೋಗ್ಯದ ಜನರು ಇವರೆಲ್ಲರೂ ನಾಜಿಗಳು ಆಳ್ವಿಕೆಗೆ ಒಳಗಾಗಿದ್ದರು ಈ ಸಂದರ್ಭದಲ್ಲಿ ಬಹಳಷ್ಟು ಚರ್ಚೆಗಳು ಪ್ರಪಂಚದಾದ್ಯಂತ ನಡೆದಿವೆ ಆದ್ದರಿಂದ ಆಧುನಿಕ ಸಂಶೋಧನೆಯ ಅಭಿವೃದ್ಧಿಯಲ್ಲಿ ನಾವು ಕಂಡುಕೊಳ್ಳಬಹುದಾದ ಕೆಲವು ಮೈಲಿಗಲ್ಲುಗಳು ಇವೆ ನಾನು ಅವುಗಳನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ ಮೊದಲನೆಯದು ನ್ಯೂರೆಂಬರ್ಗ್ ಪ್ರಯೋಗಾಲಯವಾಗಿದೆ ಇದು 1949 ರಲ್ಲಿ ಎಲ್ಲಿಯಾದರೂ ನಡೆಯಿತು ಇದು ಅಂತಿಮವಾಗಿ ಕೆಲವೊಂದು ನಿರ್ದಿಷ್ಟ ಸಂಕೇತಗಳನ್ನು ಹೊಂದಿದೆ ನಂತರ ಟುಸ್ಕೆಗೀ ಸಿಫಿಲಿಸ್ ಸ್ಟಡಿ ಯುಎಸ್ನಲ್ಲಿ ಸುಮಾರು ನಲವತ್ತು ವರ್ಷಗಳವರೆಗೆ ಕೊನೆಗೊಂಡಿತು ಮತ್ತು ಅಲಬಾಮಾ ರಾಜ್ಯದಲ್ಲೇ ನಡೆದ ಕೆಲವು ಅನ್ಯಾಯದ ಅಭ್ಯಾಸಗಳನ್ನು ಇದು ಬಹಿರಂಗಪಡಿಸಿತು ನಂತರ ಹೆಲ್ಸಿಂಕಿ ಘೋಷಣೆಯು ಹೇಗೆ ಸಂಶೋಧನೆ ನಡೆಸಬೇಕೆಂಬುದರ ಕೆಲವು ಪ್ರಮುಖ ಮಾರ್ಗಸೂಚಿಗಳನ್ನು ಹೊಂದಿದೆ ಅದರ ನಂತರ 1979 ರಲ್ಲಿ ಬೆಲ್ಮಾಂಟ್ ವರದಿ ಆದ್ದರಿಂದ ಇವುಗಳು ಕೆಲವು ಐತಿಹಾಸಿಕ ಮೈಲಿಗಲ್ಲುಗಳು ತದನಂತರ ನಂತರ ಈ ಎಲ್ಲಾ ಪ್ರಮುಖ ಘಟನೆಗಳು ಡೊಮೇನ್ನಲ್ಲಿ ನಡೆಯುತ್ತವೆ ಅಥವಾ ಅವು ಮಾನಸಿಕವಾಗಿ ನಿರ್ದಿಷ್ಟವಾಗಿ ಒಳಗೊಂಡಿರುವ ಔಷಧ ಅಥವಾ ಆರೋಗ್ಯದೊಂದಿಗೆ ಹೆಚ್ಚು ನೇರವಾಗಿ ಸಂಬಂಧಿಸಿವೆ ಎಂದು ನಾವು ನೋಡಬಹುದು ನಾನು ಹೇಳಿದಂತೆ ಸ್ಪಷ್ಟ ಕಾಳಜಿಯು ಸಂಶೋಧನಾ ಯೋಜನೆಗಳಲ್ಲಿ ತೊಡಗಿರುವ ಮಾನವ ವಿಷಯಗಳು ನಂತರ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ನಾವು ಪ್ರಾಣಿಗಳ ಕುರಿತಾದ ಸಂಶೋಧನೆ ನಡೆಸುತ್ತಿದ್ದಾಗ ಅಥವಾ ಪ್ರಾಣಿಗಳ ವಿಷಯವಾಗಿ ತೊಡಗಿದಾಗ ನಾವು ಅಮೆರಿಕದಲ್ಲಿನ ಪ್ರಾಣಿ ಕಲ್ಯಾಣ ಕಾಯಿದೆ ಅಥವಾ ಕೆಲವೊಂದು ಸಂಗತಿಗಳನ್ನು ನಾವು ವ್ಯಕ್ತಪಡಿಸುತ್ತೇವೆ ಎಂದು ಭಾವಿಸುತ್ತೇವೆ ಸರಿಯಾದ ಕಾಳಜಿಯನ್ನು ತೆಗೆದುಕೊಳ್ಳಬೇಕು ಮತ್ತು ಪ್ರಾಣಿಗಳ ಜೀವನವನ್ನು ಮೌಲ್ಯಮಾಪನ ಮಾಡಲು ಸಂಶೋಧಕರು ಜವಾಬ್ದಾರರಾಗಿರುತ್ತಾರೆ ನಾವು ಅವರನ್ನು ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಹಾಗಾಗಿ ಪ್ರಾಣಿಗಳ ಕಲ್ಯಾಣ ಕಾಯಿದೆಗೆ ಆ ವಿಷಯಗಳು ವ್ಯಕ್ತಪಡಿಸಲ್ಪಟ್ಟಿವೆ ಮತ್ತು ಇಂದು ಜಗತ್ತಿನಲ್ಲಿರುವ ಅನೇಕ ದೇಶಗಳು ಕಾನೂನುಗಳನ್ನು ಅಥವಾ ಕಾನೂನು ಸಲಹೆಗಳನ್ನು ಹೊಂದಿವೆ ಹೇಗೆ ಪ್ರಾಣಿಗಳನ್ನು ಗೌರವಿಸಬೇಕು ಮತ್ತು ನಿರ್ದಿಷ್ಟವಾಗಿ ಸಂಶೋಧನಾ ಸಂಸ್ಥೆಗಳು ಮತ್ತು ಸಂಸ್ಥೆಗಳಲ್ಲಿ ನಾವು ಇಂದು ನೀತಿಶಾಸ್ತ್ರದ ಕಾಯಿದೆಗಳು ಅಥವಾ ನೈತಿಕ ಸಮಿತಿಗಳು ಅಥವಾ ಸಾಂಸ್ಥಿಕ ವಿಮರ್ಶೆ ಮಂಡಳಿಗಳನ್ನು ಹೊಂದಿವೆ ಎಲ್ಲರೂ ಆರೈಕೆಯನ್ನು ತೆಗೆದುಕೊಳ್ಳುತ್ತಾರೆ ಅಥವಾ ಸಂಸ್ಥೆಯೊಳಗೆ ಇನ್ಸ್ಟಿಟ್ಯೂಟ್ ಒಳಗೆ ನಡೆಯುತ್ತಿರುವ ಸಂಶೋಧನೆಯ ಬಗ್ಗೆ ನೋಡುತ್ತಾರೆ ಮತ್ತು ಸಂಶೋಧಕರು ತಮ್ಮ ಸಂಶೋಧನೆ ನಡೆಸಿದಾಗ ನೈತಿಕ ಮಾರ್ಗಸೂಚಿಗಳನ್ನು ಸೂಚಿಸಲು ಪ್ರಯತ್ನಿಸುತ್ತಾರೆ ತದನಂತರ ಕೆಲವು ಸಾಮಾನ್ಯ ಸಮಸ್ಯೆಗಳು ನಾವು ಈಗಾಗಲೇ ನೋಡಿದ್ದೇವೆ ಮತ್ತು ನಾವು ಬಗ್ಗೆ ಮಾತನಾಡಿದಾಗ ನ್ಯೂರೆಂಬರ್ಗ್ ನಾವು ಈಗಾಗಲೇ ಸೂಚಿಸಿದ ನ್ಯೂರೆಂಬರ್ಗ್ ಪ್ರಯೋಗಗಳ ಬಗ್ಗೆ ಮಾತನಾಡುವಾಗ ಈ ಟ್ರೇಲ್ಸ್ ನಾಜಿ ವೈದ್ಯರು ಸೆರೆಶಿಬಿರದ ಕೈದಿಗಳ ಮೇಲೆ ನಡೆಸಿದ ವೈದ್ಯಕೀಯ ಪ್ರಯೋಗಗಳನ್ನು ಪರಿಶೀಲಿಸಿದ್ದಾರೆ ಅನೇಕ ವಿಷಕಾರಿ ರಾಸಾಯನಿಕಗಳು ಮತ್ತು ಇತರ ವಸ್ತುಗಳ ಪರಿಣಾಮಗಳು ಯಹೂದಿಗಳು ಮತ್ತು ಜಿಪ್ಸಿಗಳ ದೇಹಗಳ ಮೇಲೆ ಪರೀಕ್ಷಿಸಲ್ಪಟ್ಟವು ಮತ್ತು ಅವರ ಅನುಮತಿ ಮತ್ತು ಅನುಮತಿಯಿಲ್ಲದೆ ಅನಾರೋಗ್ಯ ಮತ್ತು ಅಂಗವಿಕಲ ನಾಗರಿಕರ ಮೇಲೆ ದಯಾಮರಣವನ್ನು ನಡೆಸಲಾಯಿತು ಈ ಸಿದ್ಧಾಂತದ ಅಗತ್ಯವನ್ನು ತಿಳಿಸಿ ಈ ಪ್ರಯೋಗಗಳು ವಾಸ್ತವವಾಗಿ ವಿಜ್ಞಾನದ ಹೆಸರಿನಲ್ಲಿ ಮತ್ತಷ್ಟು ವೈದ್ಯಕೀಯ ಸಂಶೋಧನೆಗೆ ಮಾರ್ಗದರ್ಶನ ನೀಡುವ ಕೆಲವು ಸಾರ್ವತ್ರಿಕ ನಿಯಮಾವಳಿಗಳ ಸೂತ್ರೀಕರಣದ ಅಗತ್ಯವನ್ನು ತಿಳಿಸಿವೆ ಆದ್ದರಿಂದ ವೈಜ್ಞಾನಿಕ ಸಂಶೋಧನೆಯು ವಿಜ್ಞಾನಿಗಳಿಂದ ಕಣ್ಣಿಗೆ ಬೀಳಲು ಸಾಧ್ಯವಿಲ್ಲ ಏಕೆಂದರೆ ಪರಿಣಾಮಗಳು ಮಾನವೀಯತೆಗೆ ಉತ್ತಮವೆನಿಸುತ್ತದೆ ಅಂತ್ಯವು ಒಳ್ಳೆಯದು ನೀವು ಬಯಸುವ ರೀತಿಯಲ್ಲಿ ನೀವು ಅದನ್ನು ನಡೆಸಲು ಸಾಧ್ಯವಿಲ್ಲ ಇದರ ಅರ್ಥ ಬಹಳ ಮುಖ್ಯ ತುದಿಗಳು ಮತ್ತು ಸಾಧನಗಳು ನಿಕಟವಾಗಿ ಪರಸ್ಪರ ಸಂಬಂಧ ಹೊಂದಿವೆ ಅದರ ಬಗ್ಗೆ ಎಚ್ಚರಿಕೆಯಿಂದಿರಬೇಕು ಆದ್ದರಿಂದ ನ್ಯೂರೆಂಬರ್ಗ್ನ ಕೋಡ್ನ ರಚನೆಯು 1949 ರಲ್ಲಿ ನಡೆಯಿತು ಅಲ್ಲಿ ಸ್ವಯಂಪ್ರೇರಿತ ಒಪ್ಪಿಗೆಗೆ ಸ್ಪಷ್ಟ ಒತ್ತು ನೀಡಲಾಗಿದೆ ಜನರಿಗೆ ಒಪ್ಪಿಗೆ ನೀಡಬೇಕಾಗಿದೆ ಜನರನ್ನು ತೆಗೆದುಕೊಳ್ಳಬೇಕಾಗಿದೆ ವಿಷಯದ ಅನುಮತಿ ಅಥವಾ ಒಪ್ಪಿಗೆ ನಂತರ ಮಾನವ ವಿಷಯಗಳ ಸಂಶೋಧನೆಗೆ ಆದ್ದರಿಂದ ಕೇಂದ್ರವಾಗಿದೆ ಟುಸ್ಕೆಗೀ ಸಿಫಿಲಿಸ್ ಅಧ್ಯಯನ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ನಡೆದ ಮತ್ತೊಂದು ದುರದೃಷ್ಟಕರ ಘಟನೆ ಇದನ್ನು ತಿಳಿದುಕೊಳ್ಳಲು ಆಶ್ಚರ್ಯವಾಗುತ್ತದೆ 1932 ರಿಂದ 1972 ರವರೆಗೆ ಇದು ನಲವತ್ತು ವರ್ಷಗಳ ಕಾಲ ನಡೆದಿದೆ ಅದು ಸಾರ್ವಜನಿಕರಿಗೆ ಮಾಧ್ಯಮದಿಂದ ಬಹಿರಂಗಗೊಂಡಿದೆ ಮತ್ತು ಇದನ್ನು ಕರಿಯರ ಮೇಲೆ ಯುಎಸ್ ಸಾರ್ವಜನಿಕ ಆರೋಗ್ಯ ಸೇವೆಯಿಂದ ನಡೆಸಲಾಯಿತು ಆದ್ದರಿಂದ ಈ ಅಧ್ಯಯನದ ವಿಷಯವಾಗಿ ಕರಿಯರನ್ನು ಮಾತ್ರ ಆಯ್ಕೆ ಮಾಡಲಾಯಿತು ಈ ವೈಜ್ಞಾನಿಕ ಅಧ್ಯಯನವು ಹೇಗೆ ಜನಾಂಗೀಯವಾಗಿ ಪ್ರೇರೇಪಿಸಲ್ಪಟ್ಟಿದೆ ಎಂಬುದನ್ನು ತೋರಿಸುತ್ತದೆ ಮತ್ತು ವೈದ್ಯಕೀಯ ಅಧ್ಯಯನವು ಸಂಸ್ಕರಿಸದ ಸಿಫಿಲಿಸ್ನ ಪರಿಣಾಮಗಳನ್ನು ಕಂಡುಹಿಡಿಯಲು ಮೇಲ್ವಿಚಾರಣೆ ಮಾಡಿದೆ ಆದ್ದರಿಂದ ಸಿಫಿಲಿಸ್ ಮತ್ತು ಸಿಫಿಲಿಸ್ ಇಲ್ಲದ ಜನರು ವೈದ್ಯರನ್ನು ಎಲ್ಲಾ ನಿಗಾ ವಹಿಸಿದ್ದಾರೆ ಔಷಧಿಗಳನ್ನು ಸ್ವಲ್ಪ ಸಮಯದ ನಂತರವೂ ಸಹ ಸಿಫಿಲಿಸ್ ಹೊಂದಿರುವ ಜನರಿಗೆ ಚಿಕಿತ್ಸೆಯನ್ನು ನೀಡಲಾಗಲಿಲ್ಲ ಈ ಔಷಧಿಗಳನ್ನು ಅವರಿಗೆ ಎಂದಿಗೂ ನೀಡಲಾಗಲಿಲ್ಲ ಏಕೆಂದರೆ ಅಧ್ಯಯನದ ಉದ್ದೇಶವು ಸಂಸ್ಕರಿಸದ ಸಿಫಿಲಿಸ್ನ ಪರಿಣಾಮಗಳನ್ನು ನೋಡಿತ್ತು ಮತ್ತು ಯಾವುದೇ ಒಪ್ಪಿಗೆಯನ್ನು ತೆಗೆದುಕೊಳ್ಳಲಿಲ್ಲ ಏಕೆಂದರೆ ಈ ಪಾಲ್ಗೊಳ್ಳುವವರಲ್ಲಿ ಹೆಚ್ಚಿನವರು ಈ ಅಧ್ಯಯನವನ್ನು ನಡೆಸಿದ್ದಕ್ಕಾಗಿ ತಿಳಿದಿರಲಿಲ್ಲ ಮತ್ತು ಅವರಿಗೆ ಹೇಳಲಾಗಿಲ್ಲ ಕೆಟ್ಟ ರಕ್ತಕ್ಕಾಗಿ ಚಿಕಿತ್ಸೆ ನೀಡಲಾಗಿದೆಯೆಂದು ಅವರಿಗೆ ಮಾತ್ರ ಹೇಳಲಾಗಿತ್ತು ಯಾವುದೇ ಮಾಹಿತಿಯನ್ನು ನೀಡಲಾಗಿಲ್ಲ ಮತ್ತು ಯಾವುದೇ ಒಪ್ಪಿಗೆಯನ್ನು ಪಡೆಯಲಿಲ್ಲ ಅಧ್ಯಯನದ ಉದ್ದೇಶವು ಈ ವಿಷಯಕ್ಕೆ ಬಹಿರಂಗವಾಗಿಲ್ಲ ಅದು ಲಭ್ಯವಿರುವಾಗಲೂ ಯಾವುದೇ ಚಿಕಿತ್ಸೆ ನೀಡಲಾಗಲಿಲ್ಲ ಮತ್ತು ಆ ಪ್ರಕ್ರಿಯೆಯಲ್ಲಿ ಅನೇಕರು ತಮ್ಮ ಜೀವವನ್ನು ಕಳೆದುಕೊಂಡರು ಅನೇಕ ಜನರು ಗಾಯಗೊಂಡರು ಮತ್ತು ಅಂತಿಮವಾಗಿ ಇದು ಪತ್ರಿಕೆಗಳಲ್ಲಿ ಕಾಣಿಸಿಕೊಂಡಾಗ ಸಾರ್ವಜನಿಕರ ಪ್ರತಿಭಟನೆಯು ಕಂಡುಬಂದಿತು ಮತ್ತು ಅಧ್ಯಯನವನ್ನು ನಿಲ್ಲಿಸಲಾಯಿತು ಯುಎಸ್ ಸಾರ್ವಜನಿಕ ಆರೋಗ್ಯ ಸೇವೆಗಳಿಂದ ಸಂಶೋಧನಾ ಅಧ್ಯಯನವನ್ನು ನಿಲ್ಲಿಸಲಾಯಿತು ಆದ್ದರಿಂದ ಅದು ರೇಸ್ ಆಧಾರಿತ ಅಧ್ಯಯನ ಎಂದು ಸ್ಪಷ್ಟವಾಗಿದೆ ಆದ್ದರಿಂದ ಸ್ವಲ್ಪ ಹಿಂದೆಯೇ ನಾನು ತಾರತಮ್ಯದ ಬಗ್ಗೆ ಪ್ರಸ್ತಾಪಿಸಿದೆ ಇಲ್ಲಿ ತತ್ವವನ್ನು ಒಟ್ಟಾರೆಯಾಗಿ ಉಲ್ಲಂಘಿಸಲಾಗಿದೆ ಇದು ತಾರತಮ್ಯವನ್ನು ಆಧರಿಸಿತ್ತು ಈ ಸಂಶೋಧನಾ ಕಾರ್ಯದ ವಿಷಯವಾಗಿ ಬಿಳಿಯರನ್ನು ಯಾವುದೇ ಅಧ್ಯಯನ ಮಾಡಲಾಗಿಲ್ಲ ಮತ್ತೊಮ್ಮೆ 1964 ರಲ್ಲಿ ಹೆಲ್ಸಿಂಕಿ ಘೋಷಣೆ ಮಾನವ ವಿಷಯಗಳನ್ನೊಳಗೊಂಡ ಎಲ್ಲಾ ಬಯೋಮೆಡಿಕಲ್ ಸಂಶೋಧನಾ ಯೋಜನೆಗಳು ಎಚ್ಚರಿಕೆಯಿಂದ ಭಾಗವಹಿಸುವ ಅಪಾಯವನ್ನು ನಿರ್ಣಯಿಸುತ್ತದೆ ಎಂದು ಆದೇಶಿಸಿತು ಆದ್ದರಿಂದ ಒಂದು ಅಪಾಯ ಲಾಭದ ವಿಶ್ಲೇಷಣೆ ಮಾಡಬೇಕಾಗಿದೆ ಮತ್ತು ಹೆಚ್ಚು ಪ್ರಯೋಜನಗಳ ಅಧ್ಯಯನವನ್ನು ನಡೆಸಬಹುದಾಗಿದ್ದರೆ ವಿಷಯದ ಗೌಪ್ಯತೆಯನ್ನು ಗೌರವಿಸಿ ಆದ್ದರಿಂದ ನಾನು ಗೌಪ್ಯತೆ ಬಗ್ಗೆ ಉಲ್ಲೇಖಿಸಿದೆ ಈ ವಿಷಯದಲ್ಲಿ ಭಾಗವಹಿಸುವ ಪ್ರತಿಯೊಬ್ಬ ವ್ಯಕ್ತಿಯು ಅಧ್ಯಯನದಲ್ಲಿ ವಿಷಯವಾಗಿ ಸಂಶೋಧನಾ ಅಧ್ಯಯನದಲ್ಲಿ ಮಾನವ ವ್ಯಕ್ತಿಯಾಗಿ ಗೌರವಿಸಬೇಕು ಅವನ ಅಥವಾ ಅವಳ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಬೇಕು ಆದ್ದರಿಂದ ಅವನ ಅಥವಾ ಅವಳ ಬಗ್ಗೆ ಎಲ್ಲಾ ಮಾಹಿತಿಯು ಗೌಪ್ಯವಾಗಿ ನಿರ್ವಹಿಸಬೇಕು ಮತ್ತು ವಿಷಯಕ್ಕೆ ಪಾಲ್ಗೊಳ್ಳುವಿಕೆಯ ವೆಚ್ಚವನ್ನು ಕಡಿಮೆ ಮಾಡಬೇಕು ಆದ್ದರಿಂದ ಅಪಾಯ ನಿರ್ವಹಣೆ ಸರಿಯಾದ ಅಪಾಯ ನಿರ್ವಹಣೆಯನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ ನಂತರ 1979 ರಲ್ಲಿ ಬೆಲ್ಮಾಂಟ್ ವರದಿ ಬಯೋಮೆಡಿಕಲ್ ಮತ್ತು ಬಿಹೇವಿಯರಲ್ ರಿಸರ್ಚ್ನ ಮಾನವ ವಿಷಯಗಳ ರಕ್ಷಣೆಗಾಗಿ ರಾಷ್ಟ್ರೀಯ ಆಯೋಗದಿಂದ ಸಂಶೋಧನೆಯ ವಿಕಾಸದ ಈ ಪ್ರಕ್ರಿಯೆಯಲ್ಲಿ ಮತ್ತೊಂದು ಲಕ್ಷಣವಾಗಿದೆ ಮತ್ತೆ ನಾವು ನ್ಯೂರೆಂಬರ್ಗ್ ಮಾರ್ಗದಿಂದ ಬೆಲ್ಮಾಂಟ್ಗೆ ಸರಿಯಾಗಿ ನೋಡಿದ್ದೇವೆ ಈ ಎಲ್ಲವುಗಳು ಭಾಗವಹಿಸುವವರಿಂದ ಸ್ವಯಂಪ್ರೇರಿತ ಒಪ್ಪಿಗೆಯ ಅಗತ್ಯವನ್ನು ಒತ್ತಿವೆ ಆದ್ದರಿಂದ ಜನರು ಗೌರವಾನ್ವಿತರಾಗಬೇಕು ಅವರ ಮಾನವ ಹಕ್ಕುಗಳನ್ನು ಗೌರವಿಸಬೇಕು ಅವರ ಅನುಮತಿ ತೆಗೆದುಕೊಳ್ಳಬೇಕು ಅವರ ಒಪ್ಪಿಗೆಯನ್ನು ತೆಗೆದುಕೊಳ್ಳಬೇಕು ಅವರ ಮಾಹಿತಿಯನ್ನು ಗೌಪ್ಯವಾಗಿರಿಸಿಕೊಳ್ಳಬೇಕು ಇವುಗಳೆಲ್ಲವನ್ನೂ ಹೈಲೈಟ್ ಮಾಡಲಾಗಿದೆ ಮತ್ತು ವ್ಯಕ್ತಿಯ ಸ್ವಾಯತ್ತತೆಯ ಮಹತ್ವವನ್ನು ಗುರುತಿಸಿ ಪ್ರತಿಯೊಬ್ಬ ವ್ಯಕ್ತಿಯು ಸ್ವಾಯತ್ತ ಘಟಕದೆಂದು ಗುರುತಿಸಲ್ಪಡುತ್ತಿದ್ದು ಅವನು ಅಥವಾ ಅವಳನ್ನು ಒಬ್ಬ ವ್ಯಕ್ತಿಯೆಂದು ಬಹಳ ವಾಸ್ತವದಿಂದ ನಾವು ಗೌರವಿಸಬೇಕು ಆದ್ದರಿಂದ ಅನಿಮಲ್ ವೆಲ್ಫೇರ್ ಆಕ್ಟ್ ಪ್ರಾಣಿಗಳ ಸಂಶೋಧನೆಗೆ ಮಾರ್ಗಸೂಚಿಗಳನ್ನು ಮತ್ತು ನಿಯಮಗಳನ್ನು ಒದಗಿಸುತ್ತದೆ ತರುವಾಯ ಇತರ ಆಯಾಮಗಳನ್ನು ಸೇರಿಸಲಾಯಿತು ಅನೇಕ ಇತರ ಸಮಸ್ಯೆಗಳಿವೆ ಇದು ದೊರೆತಿದೆ ಇದು ನಿಜವಾಗಿಯೂ ಸಂಶೋಧನಾ ನೀತಿಯ ಡೊಮೇನ್ ಅನ್ನು ಬಲವಾದ ಮತ್ತು ಪ್ರಬಲಗೊಳಿಸಿದೆ ಜವಾಬ್ದಾರಿಯುತ ನಡವಳಿಕೆಯ ಪ್ರಾಮುಖ್ಯತೆ ಮತ್ತು ಸಂಶೋಧಕರ ಭಾಗದಿಂದ ಜವಾಬ್ದಾರಿಯುತ ನಡವಳಿಕೆಯ ವಿವಿಧ ಅಂಶಗಳು ಇದರಲ್ಲಿ ಸೇರಿವೆ ಮತ್ತು ಸಂಶೋಧನೆಯ ವಿಷಯಗಳಂತೆ ಭಾಗವಹಿಸುವ ಮಾನವರ ಕೆಲವು ನಿರ್ದಿಷ್ಟ ಕಾಳಜಿಗಳನ್ನು ನೀವು ಗಮನಿಸಲು ಪ್ರಯತ್ನಿಸಿದಾಗ ಕೆಲವು ಪ್ರಮುಖ ತತ್ವಗಳು ಅಧ್ಯಯನದಲ್ಲಿ ಭಾಗವಹಿಸಲು ಒಪ್ಪಿಗೆ ಇದಕ್ಕಾಗಿ ನೀವು ಅಧ್ಯಯನದ ಕುರಿತಾದ ಎಲ್ಲಾ ಮಾಹಿತಿಗಳನ್ನು ಭಾಗವಹಿಸುವವರಿಗೆ ನೀಡಬೇಕಾದ ಯಾವುದೇ ಮಾಹಿತಿಯನ್ನು ನೀಡಬೇಕು ಅಧ್ಯಯನದ ಯಾವುದೇ ಹಂತದಲ್ಲಿ ಅಧ್ಯಯನದಿಂದ ಹಿಂತೆಗೆದುಕೊಳ್ಳಿ ಮತ್ತು ಸಂಶೋಧನಾ ಯೋಜನೆಗಳಲ್ಲಿ ಪಾಲ್ಗೊಳ್ಳಲು ನಿರಾಕರಿಸುತ್ತಾರೆ ಆದ್ದರಿಂದ ಈ ವಿಷಯಗಳನ್ನು ಗೌರವಿಸಬೇಕು ಗೋಪ್ಯತೆ ನಾನು ಪುನರಾವರ್ತಿಸುತ್ತೇನೆ ವೈಯಕ್ತಿಕ ಮಾಹಿತಿ ಅಥವಾ ಗುರುತಿಸಬಹುದಾದ ಡೇಟಾವನ್ನು ಭಾಗವಹಿಸುವವರ ಒಪ್ಪಿಗೆಯಿಲ್ಲದೆ ಬಹಿರಂಗ ಮಾಡಬಾರದು ಉದಾಹರಣೆಗೆ ಒಂದು ಜರ್ನಲ್ನಲ್ಲಿ ಪ್ರಕಟಿಸಬೇಕಾದ ಅಧ್ಯಯನವನ್ನು ನಡೆಸಿದಾಗ ಹಲವಾರು ವಿಷಯಗಳಿವೆ ಮತ್ತು ವಿಷಯಗಳ ಬಗ್ಗೆ ಹಲವಾರು ಮಾಹಿತಿಗಳನ್ನು ಪ್ರಕಟಿಸಬೇಕಾಗಿದೆ ಆದರೆ ವಿಷಯದ ಬಗ್ಗೆ ಕೆಲವು ಮಾಹಿತಿ ತಡೆಹಿಡಿಯಬೇಕು ಉದಾಹರಣೆಗೆ ವ್ಯಕ್ತಿಯ ಗುರುತನ್ನು ಗುರುತಿಸಲು ಹೆಸರು ಸ್ಥಳದಿಂದ ಇರುವ ಸ್ಥಳ ಮತ್ತು ಇತರ ಎಲ್ಲ ವಿವರಗಳನ್ನು ಸಂಶೋಧಕರು ಪ್ರಕಟಿಸಬಾರದು ಗೌಪ್ಯತೆ ನಿರ್ವಹಿಸಲು ಇದು ಬಹಳ ಮುಖ್ಯ ಭದ್ರತೆ ಸಂಗ್ರಹಿಸಿದ ಡೇಟಾ ಮತ್ತು ಮಾದರಿಗಳನ್ನು ಸುರಕ್ಷಿತವಾಗಿರಿಸಿಕೊಳ್ಳಬೇಕು ಮತ್ತು ಸೂಕ್ತವಾದಲ್ಲಿ ಅನಾಮಧೇಯವಾಗಿರಿಸಿಕೊಳ್ಳಬೇಕು ಮತ್ತು ಸುರಕ್ಷತೆ ಭಾಗವಹಿಸುವವರನ್ನು ಅನಗತ್ಯ ಅಥವಾ ಅಸಮರ್ಪಕ ಅಪಾಯದ ಅಪಾಯಗಳಿಗೆ ಒಡ್ಡಿಕೊಳ್ಳಬಾರದು ಆದ್ದರಿಂದ ನೀವು ಪ್ರಾಣಿಗಳಿಗೆ ಬಂದಾಗ ಪ್ರಾಣಿಗಳನ್ನು ಪ್ರಜೆಗಳಾಗಿ ಬಳಸಿಕೊಳ್ಳುವ ಸಂಶೋಧನೆ ಮತ್ತೆ ಆ ಪ್ರಾಣಿ ಜೀವಿಯು ಸಹ ಅಮೂಲ್ಯವಾಗಿದೆ ಎಂದು ನಾವು ಅರ್ಥಮಾಡಿಕೊಳ್ಳಬೇಕು ಪ್ರಾಣಿಗಳನ್ನು ಮಾದರಿಗಳಾಗಿ ಬಳಸುವುದು ಇಂದಿನ ಸಂದರ್ಭಗಳಲ್ಲಿ ಸಂಶೋಧಕರು ಪ್ರಾಣಿಗಳನ್ನು ಬಳಸುತ್ತಾರೆ ಮಾನವರು ಕಾಯಿಲೆ ಪ್ರಕ್ರಿಯೆಯನ್ನು ಅರ್ಥಮಾಡಿಕೊಳ್ಳಲು ಮಾದರಿಗಳನ್ನು ಬಳಸುತ್ತಾರೆ ಅದರಲ್ಲೂ ನಿರ್ದಿಷ್ಟವಾಗಿ ಬಯೋಮೆಡಿಕಲ್ ಸಂಶೋಧನೆಯ ಕ್ಷೇತ್ರ ಔಷಧೀಯ ಸಂಶೋಧನೆ ಪ್ರಾಣಿಗಳನ್ನು ವ್ಯಾಪಕವಾಗಿ ಬಳಸಲಾಗುತ್ತದೆ ಮತ್ತು ಲಸಿಕೆಗಳು ಅಥವಾ ಔಷಧಿಗಳಂತಹ ಪರಿಣಾಮಕಾರಿ ತಡೆಗಟ್ಟುವ ಮತ್ತು ಚಿಕಿತ್ಸಕ ಕ್ರಮಗಳನ್ನು ಅಭಿವೃದ್ಧಿಪಡಿಸಲು ವಿಷತ್ವ ಪರೀಕ್ಷೆಯಲ್ಲಿ ಪ್ರಾಣಿಗಳನ್ನು ಮಾದರಿಗಳಾಗಿ ಬಳಸುವುದು ಕೆಲವು ವಿಷಕಾರಿ ಪದಾರ್ಥಗಳು ಅಂತಹ ಪದಾರ್ಥಗಳಿಗೆ ಅವುಗಳು ಒಡ್ಡಿಕೊಂಡರೆ ಪರಿಣಾಮ ಏನು ಮತ್ತು ಹೇಗೆ ಅವುಗಳನ್ನು ಗುಣಪಡಿಸಬಹುದು ಎಂಬುದರ ಬಗ್ಗೆ ಈ ಎಲ್ಲಾ ಅಂಶಗಳನ್ನು ಅಧ್ಯಯನ ಮಾಡಬೇಕು ಏಕೆಂದರೆ ಆ ಪ್ರಾಣಿಗಳನ್ನು ಬಳಸಲಾಗುತ್ತಿದೆ ಎಲ್ಲರೂ ಪ್ರಾಣಿಗಳು ಹಾನಿಗೊಳಗಾಗುವ ಕಾರಣದಿಂದಾಗಿ ಅಂತಿಮವಾಗಿ ಈ ಪ್ರಕ್ರಿಯೆಯಲ್ಲಿ ಅವರು ಹಾನಿಗೊಳಗಾಗುತ್ತಾರೆ ಅದನ್ನು ಮಾಡಲು ಹಕ್ಕನ್ನು ಹೊಂದಿದ್ದೀರಾ ಅದು ಬಹಳ ಮುಖ್ಯವಾದ ಪ್ರಶ್ನೆಯಾಗಿದೆ ಏಕೆಂದರೆ ಮಾನವರ ವಿಷಯದಲ್ಲಿ ಕನಿಷ್ಠ ಒಪ್ಪಿಗೆಯನ್ನು ತೆಗೆದುಕೊಳ್ಳಲಾಗಿದೆ ನಾವು ಒಬ್ಬ ವಯಸ್ಕ ಮನುಷ್ಯ ಮಾನವರ ಅನುಮತಿಯನ್ನು ತೆಗೆದುಕೊಳ್ಳುತ್ತೇವೆ ಆದರೆ ಪ್ರಾಣಿಗಳ ವಿಷಯದಲ್ಲಿ ಇದು ನಿಜವಲ್ಲ ನಾವು ಅವುಗಳ ಮೇಲೆ ಅಧ್ಯಯನ ನಡೆಸಲು ಪ್ರಾಣಿಗಳ ಅನುಮತಿಯನ್ನು ತೆಗೆದುಕೊಳ್ಳುವುದಿಲ್ಲ ನಾವು ಅದನ್ನು ಮಾಡಬಹುದೇ ಯಾವ ಸಂದರ್ಭಗಳಲ್ಲಿ ನಾವು ಇದನ್ನು ಮಾಡಬಹುದು ಮತ್ತೆ ಅದು ಮತ್ತೊಂದು ವಿಷಯ ನಾವು ಅದನ್ನು ಕೇವಲ ಥಟ್ಟನೆ ಮಾಡಬಾರದು ಅಗತ್ಯವಾದಾಗ ಮಾತ್ರ ನಾವು ಇದನ್ನು ಮಾಡಬಹುದು ಮತ್ತೆ ನಾವು ಅವುಗಳನ್ನು ಆಹಾರಕ್ಕಾಗಿ ಬಳಸುತ್ತಿಲ್ಲವೇ ಆದ್ದರಿಂದ ಅಂತಹ ಒಂದು ವಾದದೊಂದಿಗೆ ಖಂಡಿತವಾಗಿಯೂ ಬರಬಹುದು ನಾವು ಹೇಗಾದರೂ ಅವುಗಳನ್ನು ತಿನ್ನುತ್ತಿದ್ದೇವೆ ನಂತರ ಪ್ರಾಯೋಗಿಕ ಉದ್ದೇಶಗಳಿಗಾಗಿ ಅವುಗಳನ್ನು ಬಳಸುವಲ್ಲಿ ಏನು ತಪ್ಪಾಗಿದೆ ನಾವು ಅವುಗಳನ್ನು ಆಹಾರವಾಗಿ ಬಳಸುತ್ತೇವೆ ಏಕೆಂದರೆ ನಾವು ಅವುಗಳನ್ನು ಕೊಲ್ಲುತ್ತಿದ್ದೇವೆ ಆದರೆ ಅಂತಹ ಒಂದು ವಾದದಲ್ಲಿ ಯಾವುದೇ ವಸ್ತುವಿಲ್ಲವೇ ಆಹಾರಕ್ಕಾಗಿ ಪ್ರಾಣಿಗಳನ್ನು ಬಳಸುತ್ತಿದೆಯೇ ಅಥವಾ ಸಂಶೋಧನಾ ಪ್ರಯೋಗಕ್ಕಾಗಿ ಪ್ರಾಣಿಗಳನ್ನು ಬಳಸುತ್ತಿದೆಯೇ ಅವು ಒಂದೇ ಮಟ್ಟದಲ್ಲಿವೆಯೇ ನಾವು ಅವುಗಳನ್ನು ಒಂದಕ್ಕೊಂದು ಹೋಲಿಸಬಹುದೇ ಕೆಲವು ಸಮಸ್ಯೆಗಳು ಇವುಗಳನ್ನು ನೋಡಿ ನಾವು ಪ್ರಾಣಿಗಳ ಎಲ್ಲಾ ಜಾತಿಗಳನ್ನು ಬಳಸಬಹುದೇ ಮಾನದಂಡ ಏನು ಉದಾಹರಣೆಗೆ ಉದಾಹರಣೆಗೆ ಸಾಮಾನ್ಯವಾಗಿ ಬಳಸುವ ಕೆಲವು ಪ್ರಾಣಿಗಳೆಂದರೆ ಇಲಿಗಳು ನಂತರ ಇಲಿಗಳನ್ನು ಔಷಧಿ ಸಂಶೋಧನೆಗೆ ಸಾಮಾನ್ಯವಾಗಿ ಬಳಸಲಾಗುತ್ತದೆ ಮಂಗಗಳನ್ನು ಬಳಸಲಾಗುತ್ತಿದೆ ಏಕೆಂದರೆ ಅವು ಮಾನವನ ಜಾತಿಗಳಿಗೆ ಬಹಳ ಸಮೀಪದಲ್ಲಿವೆ ಆದರೆ ನಾವು ನಮ್ಮ ಬಳಿ ಇರುವ ಚಿಂಪಾಂಜಿಯನ್ನು ಬಳಸಬಹುದು ನಾವು ಚಿಂಪಾಂಜಿಯನ್ನು ಬಳಸಲಾಗದಿದ್ದರೆ ಕೆಲವು ಚಿಂಪಾಂಜಿಗಳು ಕೆಲವು ಕೌಶಲ್ಯಗಳನ್ನು ಪ್ರದರ್ಶಿಸುತ್ತವೆ ಅವುಗಳು ಇತರ ಪ್ರಾಣಿಗಳಿಗೆ ಹೋಲಿಸಿದರೆ ಅವುಗಳ ಮೆದುಳಿನ ಬೆಳವಣಿಗೆಯನ್ನು ಸೂಚಿಸುತ್ತವೆ ಆದ್ದರಿಂದ ನಾವು ಅವುಗಳನ್ನು ಬಳಸಬಹುದೇ ಆದ್ದರಿಂದ ಮಾದರಿ ಪ್ರಾಣಿಗಳಲ್ಲಿನ ಸಂಶೋಧನೆಗಳಲ್ಲಿ ನೈತಿಕ ಸಮಸ್ಯೆಗಳನ್ನು ಚರ್ಚಿಸುವಾಗ ನಾವು ಎದುರಿಸುತ್ತಿರುವ ಕೆಲವು ಸಮಸ್ಯೆಗಳು ಇವು ಆದರೆ ಅದು ಏನೇ ಆಗಲಿ ನಾವು ತೀರ್ಮಾನಿಸುವ ಮೊದಲು ನಾವು ಪರಿಶೋಧಿಸುವಂತಹ ಕೆಲವು ಸಂಶೋಧನೆಗಳು ಇವೆ ಒಂದು ಪ್ರಾಮಾಣಿಕತೆ ಸಂಶೋಧಕರು ತಮ್ಮನ್ನು ತಾನೇ ಮಾಡುವ ಕೆಲಸಕ್ಕೆ ಸಮಾಜಕ್ಕೆ ಸಹ ಸಂಶೋಧಕರಿಗೆ ಪ್ರಾಮಾಣಿಕತೆ ನೀಡುತ್ತಾರೆ ನಂತರ ಸಮಗ್ರತೆ ಪಾಲ್ಗೊಳ್ಳುವವರಿಗೆ ಮತ್ತು ತಮ್ಮದೇ ಆದ ಕನಿಷ್ಟ ಸಂಭವನೀಯ ಅಪಾಯ ಇದು ನನಗೆ ಪುನರಾವರ್ತಿತವಾಗಿದೆ ಸಾಂಸ್ಕೃತಿಕ ಸಂವೇದನೆ ನಾನು ಇದನ್ನು ಈಗಾಗಲೇ ಉಲ್ಲೇಖಿಸಿದೆ ಈ ಸಂಶೋಧನಾ ಕಾರ್ಯವನ್ನು ನಡೆಸಲು ಯಾವ ಪಾರದರ್ಶಕತೆ ಇದೆ ಅದನ್ನು ಪ್ರಕಟಿಸಬೇಕು ಉದಾಹರಣೆಗಾಗಿ ಸಂಶೋಧಕರು ವಿಶ್ವವಿದ್ಯಾನಿಲಯದಲ್ಲಿ ಅಥವಾ ಸಂಶೋಧನಾ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದರೆ ಸಂಶೋಧನೆ ಪ್ರಾರಂಭವಾಗುವ ಮೊದಲು ಅಧಿಕಾರಿಗಳ ಅನುಮತಿ ಸಂಸ್ಥೆಯ ಅಧಿಕಾರಿಗಳು ತೆಗೆದುಕೊಳ್ಳಬೇಕಾಗಿದೆ ಸಂಸ್ಥೆಯ ಅಧಿಕಾರಿಯು ಇನ್ಸ್ಟಿಟ್ಯೂಟ್ ರಿವ್ಯೂ ಅನ್ನು ವಿಶಾಲ ಅಥವಾ ನೈತಿಕ ಸಮಿತಿಯನ್ನಾಗಿ ನೇಮಿಸಬಹುದೆಂಬ ಅರ್ಥದಲ್ಲಿ ಅವರ ಅನುಮತಿ ಕಡ್ಡಾಯವಾಗಿದೆ ಅಲ್ಲಿ ಸಂಶೋಧಕರು ಪಾರದರ್ಶಕವಾಗಿರಬೇಕು ಸಂಶೋಧನೆ ಪ್ರಕ್ರಿಯೆಯ ಬಗ್ಗೆ ಅವರು ಹೊಂದಿರುವ ಯಾವುದೇ ಅಪಾಯವನ್ನು ಅಥವಾ ವರದಿ ಮಾಡಬೇಕಾಗಿರುವ ಹಾನಿಗಳನ್ನು ನಿರೀಕ್ಷಿಸುವಲ್ಲೆಲ್ಲಾ ಮಾಹಿತಿಯನ್ನು ಬಹಿರಂಗಪಡಿಸಬೇಕು ಅವರು ಭಾಗವಹಿಸುವವರೊಂದಿಗೆ ಸಂಶೋಧನೆಯ ಪ್ರಯೋಜನಗಳನ್ನು ಹಂಚಿಕೊಳ್ಳಲು ಸಿದ್ಧತೆ ಪಡಿಸಬೇಕು ನಾನು ಈಗಾಗಲೇ ಆರಂಭದಲ್ಲಿ ಸೂಚಿಸಿದೆ ಸಂಶೋಧನೆಯ ಈ ಪ್ರಯೋಜನಗಳೆಂದರೆ ವಿವಿಧ ರೀತಿಯದ್ದಾಗಿರಬಹುದು ಕೆಲವು ಸಂದರ್ಭಗಳಲ್ಲಿ ಸಂಶೋಧನಾ ಕಾರ್ಯದ ಕ್ರೆಡಿಟ್ ಸಹವರ್ತಿ ಸಂಶೋಧಕರು ಮತ್ತು ಸಹಯೋಗಿಗಳೊಂದಿಗೆ ಹಂಚಿಕೊಳ್ಳಬೇಕಾಗಿದೆ ಕೆಲವು ಇತರ ಸಂದರ್ಭಗಳಲ್ಲಿ ನಾವು ಅದನ್ನು ಮಾಡಬೇಕಾಗಿಲ್ಲ ಏಕೆಂದರೆ ನೀವು ಲೇಖನವನ್ನು ಪ್ರಕಟಿಸುವಾಗ ನಿಮ್ಮ ಸಹೋದ್ಯೋಗಿಗಳನ್ನು ಸಹ ಲೇಖಕರನ್ನಾಗಿ ಇರಿಸಿಕೊಳ್ಳಬಹುದು ಮೊದಲ ಲೇಖಕರು ಎರಡನೆಯ ಲೇಖಕ ಮತ್ತು ಮೂರನೇ ಲೇಖಕ ಯಾರು ಎಂಬುದು ಇದು ಒಂದು ಸಮಸ್ಯೆಯಾಗಿದೆ ಅದೇ ಸಮಯದಲ್ಲಿ ನಿಮ್ಮ ಕೆಲಸದ ಜೊತೆಗಿನ ಒಬ್ಬ ಸಂಶೋಧಕನು ತನ್ನ ಹೆಸರನ್ನು ಒಬ್ಬ ಲೇಖಕನಾಗಿ ಸೇರಿಸಿಕೊಳ್ಳಬಹುದೆ ಅದು ನೈತಿಕ ಸಮಸ್ಯೆಯನ್ನು ಒಳಗೊಂಡಿರುತ್ತದೆ ಕೆಲವು ಸಂದರ್ಭಗಳಲ್ಲಿ ಯಾರಾದರೂ ನಿಮಗೆ ಸಹಾಯ ಮಾಡಿದ ಕಾರಣ ನೀವು ಬಳಸಬೇಕು ಅಥವಾ ನಾವು ಆ ವ್ಯಕ್ತಿಯ ಹೆಸರನ್ನು ಬಳಸಬಹುದು ಆ ವ್ಯಕ್ತಿಯ ಹೆಸರನ್ನು ಇರಿಸಿಕೊಳ್ಳಿ ಆ ವ್ಯಕ್ತಿಯು ಒಂದು ಕ್ರೆಡಿಟ್ ಪ್ರಕಟಣೆ ಪಡೆಯಬಹುದು ಆದರೆ ಇದು ಸಂಶೋಧನೆಯ ಉದ್ದೇಶವಲ್ಲ ಸಂಶೋಧನೆಯ ಉದ್ದೇಶ ಖಂಡಿತವಾಗಿ ಹೆಸರು ಮತ್ತು ಖ್ಯಾತಿಯನ್ನು ಪಡೆಯಲು ಜನರಿಗೆ ಅಲ್ಲ ಇದು ಸಾಮಾಜಿಕ ಲಾಭವಾಗಿದೆ ಆದ್ದರಿಂದ ಅರ್ಹತೆಯ ಆಧಾರದ ಮೇಲೆ ಜನರ ಕೊಡುಗೆಗಳನ್ನು ನೀವು ಗುರುತಿಸಬೇಕು

ಪ್ರಕಟವಾದ ಕಾಗದದಲ್ಲಿ ಒಳಗೊಂಡಿರುವ ವಿಚಾರಗಳ ಅಭಿವೃದ್ಧಿಯಲ್ಲಿ ಗಣನೀಯ ಕೊಡುಗೆ ಇದ್ದರೆ ಖಂಡಿತ ಆ ವ್ಯಕ್ತಿಯ ಕರ್ತೃತ್ವವನ್ನು ನೀಡುವುದನ್ನು ನೀವು ಖಂಡಿತವಾಗಿ ಪರಿಗಣಿಸಬೇಕು ಆದರೆ ಗಣನೀಯ ಕೊಡುಗೆಯನ್ನು ನೀಡದಿದ್ದರೆ ಇಲ್ಲಿ ಮತ್ತು ಅಲ್ಲಿ ಮಾತ್ರ ಸಹಾಯ ಮಾಡಲು ನೀವು ಆ ವ್ಯಕ್ತಿ ಅನ್ನು ಅಂಗೀಕರಿಸುತ್ತೀರಿ ಆದ್ದರಿಂದ ಸಂಶೋಧಕರು ಅದರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವಾಗ ಅವುಗಳು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ವಿಷಯಗಳು ವೈಯಕ್ತಿಕ ಪ್ರಯೋಜನಕ್ಕಿಂತ ಸಾಮಾಜಿಕ ಲಾಭಗಳು ಮುಖ್ಯವಾಗಿವೆ ಇದು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಒಂದು ಪ್ರಮುಖ ವಿಷಯವಾಗಿದೆ ನಾವೆಲ್ಲರೂ ಸಮಾಜದ ಕಡೆಗೆ ಜವಾಬ್ದಾರಿಗಳನ್ನು ಹೊಂದಿದ್ದೇವೆ ಮತ್ತು ಸಾಮಾಜಿಕ ಪ್ರಯೋಜನಗಳು ಬಹಳ ಮುಖ್ಯವಾಗಿವೆ ಏಕೆಂದರೆ ನಾನು ಹೇಳಿದಂತೆ ಈಗ ಪುನರಾವರ್ತಿಸುತ್ತಿದ್ದೇನೆ ಸಂಶೋಧನೆಯು ಸಾರ್ವಜನಿಕ ವಿಶ್ವಾಸವನ್ನು ಆಧರಿಸಿದೆ ಮತ್ತೆ ಈ ಉಪನ್ಯಾಸದಲ್ಲಿ ಈಗಾಗಲೇ ವ್ಯಾಪಕವಾಗಿ ಚರ್ಚಿಸಲಾಗಿದೆ ಸರಿಯಾದ ಅಪಾಯ ನಿರ್ವಹಣೆ ಅಪಾಯದ ಬಗ್ಗೆ ಎಚ್ಚರವಿರಲಿ ಆದರೆ ಅಪಾಯದ ಬಗ್ಗೆ ತಿಳಿದಿಲ್ಲ ಮತ್ತು ಅಪಾಯವನ್ನು ಎದುರಿಸಬೇಕಾಗಿಲ್ಲ ಮತ್ತು ಇತರ ಪ್ರಮುಖ ಸಮಸ್ಯೆಗಳು ಸಂಶೋಧನೆಯ ಕೆಲವು ಪ್ರಮುಖ ವಿಷಯಗಳ ಮೇಲೆ ನೀವು ಪ್ರತಿಫಲಿಸಿದರೆ ಸಮಾಜಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಸಾಮಾಜಿಕ ಲಾಭ ಅಭಿವೃದ್ಧಿ ಮತ್ತು ಸಮಾಜದ ಪ್ರಗತಿಯು ಧನಾತ್ಮಕವಾಗಿ ಕೆಲವು ಫಲಿತಾಂಶಗಳನ್ನು ಹೊಂದಿದೆ ಏಕೆಂದರೆ ನಿರ್ದಿಷ್ಟ ಸಂಶೋಧನೆಯು ಖಂಡಿತವಾಗಿ ಸಮಾಜದ ಮೇಲೆ ಕೆಲವು ಧನಾತ್ಮಕ ಪರಿಣಾಮಗಳನ್ನು ಬೀರುತ್ತದೆ ಉದಾಹರಣೆಗೆ ಅನೇಕ ಸಂಶೋಧನಾ ಪ್ರಯತ್ನಗಳು ಸಮಾಜದ ಮೇಲೆ ಬಹಳ ಸ್ಪಷ್ಟವಾದ ಮತ್ತು ನೇರ ಧನಾತ್ಮಕ ಪ್ರಭಾವವನ್ನು ಹೊಂದಿಲ್ಲದಿರಬಹುದು ಎಂದು ಹೇಳಿ ಅವರು ಖಂಡಿತವಾಗಿಯೂ ಕೆಲವು ಪ್ರಭಾವವನ್ನು ಹೊಂದಿರಬಹುದು ಆದರೆ ಕೆಲವು ಇತರ ಪ್ರಕಾರಗಳ ಸಂಶೋಧನೆಯು ನೇರವಾದ ಧನಾತ್ಮಕ ಪ್ರಭಾವ ಬೀರುತ್ತದೆ ಆದ್ದರಿಂದ ಅಂತಹ ಸಂದರ್ಭಗಳಲ್ಲಿ ಸಂಶೋಧಕರು ಹಣಕಾಸು ಸಂಸ್ಥೆಗಳ ಜವಾಬ್ದಾರಿ ಯಾವುದು ಮತ್ತು ಹಲವಾರು ಇತರ ಪರಿಗಣನೆಗಳು ಗಣನೆಗೆ ತೆಗೆದುಕೊಳ್ಳಬೇಕು ಇತರ ಸಂಶೋಧಕರಿಗೆ ಜವಾಬ್ದಾರಿಯುತ ಮಾರ್ಗದರ್ಶಕರು ನಾನು ಇದನ್ನು ಈಗಾಗಲೇ ಉಲ್ಲೇಖಿಸಿದೆ ತೊಡಗಿಸಿಕೊಂಡಿದ್ದ ಸಹಕಾರಿ ಸಂಶೋಧನೆ ಪ್ರಕಟಣೆ ಮತ್ತು ಕರ್ತೃತ್ವದ ವಿಷಯಗಳು ಮತ್ತು ಬೌದ್ಧಿಕ ಆಸ್ತಿ ಹಕ್ಕುಗಳನ್ನು ಗೌರವಿಸಿ ಅದು ಬಹಳ ಮುಖ್ಯವಾಗಿದೆ ಏಕೆಂದರೆ ಪಾಂಡಿತ್ಯಪೂರ್ಣ ಸಂಶೋಧಕರಾಗಿ ನೀವು ಸಮುದಾಯದ ಸುಧಾರಣೆಗೆ ಕೊಡುಗೆ ನೀಡುವ ಏನಾದರೂ ರಚಿಸುತ್ತಿದ್ದೀರಿ ಎನ್ನುವುದನ್ನು ನೀವು ಅರಿತುಕೊಂಡಿರಬೇಕು ಮತ್ತು ನೀವು ಇತರ ಸಂಶೋಧಕರ ಬೌದ್ಧಿಕ ಆಸ್ತಿ ಹಕ್ಕುಗಳನ್ನು ಗೌರವಿಸಿದರೆ ಮಾತ್ರ ಇದನ್ನು ಮಾಡಬಹುದು ತಾರತಮ್ಯ ಮಾಡಬೇಡಿ ಜವಾಬ್ದಾರರಾಗಿರಿ ಮತ್ತು ಜವಾಬ್ದಾರಿ ತೆಗೆದುಕೊಳ್ಳಿ ಪ್ರಾಯಶಃ ನಾನು ಈ ಪದವನ್ನು ಕೊನೆಗೊಳಿಸುವಾಗ ನೈತಿಕತೆ ಅಥವಾ ಸಂಶೋಧನೆಯ ನೈತಿಕತೆಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಯಾವುದು ಅಥವಾ ಏನು ನಡೆಯುತ್ತಿದೆ ಎಂಬುದರ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ ಇವು ಎರಡು ಪದಗಳು ಅಥವಾ ಒಂದೇ ಒಂದು ಪದ ಜವಾಬ್ದಾರಿ ಇದು ಬಹಳ ಮುಖ್ಯವಾಗಿದೆ ನಾನು ಈ ಹೇಳಿಕೆಗಳೊಂದಿಗೆ ಮುಕ್ತಾಯಗೊಳಿಸುತ್ತೇನೆ